ಆದ್ದರಿಂದ ಇಂಜಿನಿಯರ್ಗಳು ಮತ್ತು ನಾನ್-ಬಯೋಲಾಜಿಸ್ಟ್ನ ಜೀವಶಾಸ್ತ್ರದ ಉಪನ್ಯಾಸಗಳ ಈ ಸರಣಿಗೆ ಮರಳಿ ಸ್ವಾಗತ ಕೊನೆಯ 2 ವೀಡಿಯೊಗಳಲ್ಲಿ ನಾವು ಜೀವನದ ಮೂಲದ ಬಗ್ಗೆ ಮತ್ತು ನಂತರ ಜೀವನದ ವಿವಿಧ ರೂಪಗಳ ವಿಕಾಸದ ಬಗ್ಗೆ ಮಾತನಾಡಿದ್ದೇವೆ ಈಗ ಅದರ ಪ್ರಾರಂಭದಿಂದಲೂ ಜೀವನವು ಒಂದು ನಿಗೂಢವಾಗಿದೆ ಮತ್ತು ಇದು ಬಹಳಷ್ಟು ಜೀವಶಾಸ್ತ್ರಜ್ಞರು ಮತ್ತು ಇತರ ಸಂಶೋಧಕರಿಗೆ ಒಂದು ನಿಗೂಢವಾಗಿ ಮುಂದುವರೆದಿದೆ ಎಂಬುದು ಬಹಳ ಸ್ಪಷ್ಟವಾಗಿದೆ ಈಗ ನಮಗೆ ಅರ್ಥವಾಗದ ವಿಷಯವೆಂದರೆ ವಿವಿಧ ಜೀವಕೋಶಗಳು ಹೇಗೆ ವಿಭಿನ್ನವಾಗಿ ವರ್ತಿಸುತ್ತವೆ ಅಥವಾ ವಿಭಿನ್ನ ರೀತಿಯ ಜೀವನವು ವಿಭಿನ್ನವಾಗಿ ವರ್ತಿಸುತ್ತವೆ ಮತ್ತು ಕಾರಣವು ತುಂಬಾ ಸರಳವಾಗಿದೆ ಏಕೆಂದರೆ ನೀವು ಜೀವಶಾಸ್ತ್ರದ ಈ ಜಗತ್ತಿನಲ್ಲಿ ನಿಮ್ಮ ಸುತ್ತಲೂ ನೋಡಿದರೆ ನೀವು ದೊಡ್ಡ ಪ್ರಮಾಣದ ಸಂಕೀರ್ಣತೆಯನ್ನು ಕಾಣುತ್ತೀರಿ ನೀವು ಅಮೀಬಾದಂತಹ ಸರಳವಾದ ಏಕಕೋಶೀಯ ಜೀವಿಯನ್ನು ಹೊಂದಿದ್ದೀರಿ ಅಥವಾ ನೀವು ಮನುಷ್ಯರಂತೆ ಹೆಚ್ಚು ಸಂಕೀರ್ಣವಾದ ಜೀವಿಯನ್ನು ಹೊಂದಿದ್ದೀರಿ ಆದ್ದರಿಂದ ಒಂದು ದೊಡ್ಡ ಸಂಕೀರ್ಣತೆ ಇದೆ ಮತ್ತು ನೀವು ಈ ಸಂಕೀರ್ಣತೆಯನ್ನು ಹೇಗೆ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೀರಿ ಮತ್ತು ಹೆಚ್ಚಿನ ಸಂಶೋಧಕರು ಬಹಳ ಕಡಿಮೆಗೊಳಿಸುವ ವಿಧಾನವನ್ನು ಬಳಸುತ್ತಾರೆ ಇದರಲ್ಲಿ ನೀವು ಜೀವನವನ್ನು ಬಿಟ್ಗಳು ಮತ್ತು ತುಣುಕುಗಳಲ್ಲಿ ಅಧ್ಯಯನ ಮಾಡಲು ಪ್ರಯತ್ನಿಸುತ್ತೀರಿ ಮತ್ತು ಈ ಥ್ರೆಡ್ಗೆ ಸಂಪರ್ಕಿಸಬಹುದಾದ ಏಕೀಕರಿಸುವ ವೈಶಿಷ್ಟ್ಯಗಳನ್ನು ಗುರುತಿಸಲು ಪ್ರಯತ್ನಿಸುತ್ತೀರಿ ಜೀವನದ ಆದ್ದರಿಂದ ಮುಂದಿನ 2 ವೀಡಿಯೊಗಳಲ್ಲಿ ಆ ಹಿನ್ನೆಲೆಯೊಂದಿಗೆ ನಾವು ಮಾತನಾಡಲು ಹೊರಟಿರುವುದು ಜೀವನದ ಅತ್ಯಂತ ಮೂಲಭೂತ ಘಟಕವಾದ ಸೆಲ್ ಬಗ್ಗೆ ಆಗಿದೆ ಈಗ ನೀವು ಸೆಲ್ ಅನ್ನು ಹೇಗೆ ವ್ಯಾಖ್ಯಾನಿಸುತ್ತೀರಿ ನಾನು ಈಗಾಗಲೇ ಹೇಳಿದಂತೆ ಇದು ಜೀವನದ ಅತ್ಯಂತ ಮೂಲಭೂತ ಘಟಕವಾಗಿದೆ ಮತ್ತು ಇದು ಈ ಸೆಲ್ ಆಗಿದೆ ಜೀವನದ ಈ ಮೂಲಭೂತ ಘಟಕವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೀವು ಅರ್ಥಮಾಡಿಕೊಂಡರೆ ನೀವು ವಿವಿಧ ಜೀವಿಗಳು ಮತ್ತು ಅವುಗಳ ಕಾರ್ಯನಿರ್ವಹಣೆಯ ಕಾರ್ಯವಿಧಾನಗಳಿಗೆ ಬಹಳಷ್ಟು ವಿವರಿಸಬಹುದು ಆದ್ದರಿಂದ ಈ ವೀಡಿಯೊದಲ್ಲಿ ನಾವು ಸೆಲ್ ಸ್ಟ್ರಕ್ಚರ್ ಆಂಡ್ ಫ್ಯಾಂಕ್ಷನ್ಗಳ ಬಗ್ಗೆ ಮಾತನಾಡಲಿದ್ದೇವೆ ಮತ್ತು ನಾನು ಈ ಸರಣಿಯಲ್ಲಿ ಈ ನಿರ್ದಿಷ್ಟ ವೀಡಿಯೊವನ್ನು J ಇಂದ ಉಲ್ಲೇಖ ಮಾಡಿದ್ದೇವೆ Theriot ಅನ್ನು ಉಲ್ಲೇಖಿಸುವ ಮೂಲಕ ಪ್ರಾರಂಭಿಸಲು ಬಯಸುತ್ತೇನೆ ಯಾವುದೇ ಚಿಕ್ಕದಾಗಿದೆ ಹೆಚ್ಚು ಜೀವಂತವಾಗಿಲ್ಲ ಮತ್ತು ದೊಡ್ಡದು ಏನೂ ಹೆಚ್ಚು ಜೀವಂತವಾಗಿಲ್ಲ ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇದು ಅತ್ಯಂತ ಮೂಲಭೂತ ಘಟಕವಾಗಿದೆ ಮತ್ತು ಇದು ಜೀವನದ ಘಟಕವಾಗಿದೆ ಹಾಗಾದರೆ ಈ ವೀಡಿಯೊದ ಉದ್ದೇಶಗಳು ಯಾವುವು ಕೋಶಗಳು ಯಾವುವು ಮತ್ತು ಅವುಗಳ ರಚನೆ ಏನು ಮತ್ತು ಈ ರಚನೆಯು ಜೀವಕೋಶದ ಕಾರ್ಯದೊಂದಿಗೆ ಹೇಗೆ ಅಂತರ್ಸಂಪರ್ಕಿಸುತ್ತದೆ ಎಂಬುದರ ಕುರಿತು ತಿಳುವಳಿಕೆಯನ್ನು ಅಭಿವೃದ್ಧಿಪಡಿಸುವುದು ಈ ವೀಡಿಯೊದ ಉದ್ದೇಶವಾಗಿದೆ ಈಗ 1800 ರ ದಶಕದ ಮಧ್ಯಭಾಗದಲ್ಲಿ 3 ಜರ್ಮನ್ ವಿಜ್ಞಾನಿಗಳು ಸೆಲ್ ಥಿಯರಿ ಎಂದು ಕರೆಯಲ್ಪಡುವ ಒಂದು ಸಿದ್ಧಾಂತವನ್ನು ಮಂಡಿಸಿದರು ಮತ್ತು ಇದು ಇಂದಿಗೂ ನಿಜವಾಗಿದೆ ಮತ್ತು ನಾನು ಹೇಳಿದಂತೆ ಜೀವಕೋಶಗಳು ಜೀವನದ ಮೂಲಭೂತ ಘಟಕ ಎಂದು ಹೇಳುವ ಮೂಲಕ ಪ್ರಾರಂಭವಾಗುತ್ತದೆ ನೀವು ಜೀವಕೋಶಗಳನ್ನು ಅರ್ಥಮಾಡಿಕೊಂಡರೆ ಮತ್ತು ಜೀವಕೋಶಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬಹುದು ಜೀವನವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬಹುದು ಈ ಸಿದ್ಧಾಂತದ ಎರಡನೆಯ ಅಂಶವೆಂದರೆ ಪ್ರತಿ ಜೀವಿ ಪ್ರತಿ ಜೀವಿಯು ಕನಿಷ್ಠ ಒಂದು ಕೋಶ ಅಥವಾ ಒಂದಕ್ಕಿಂತ ಹೆಚ್ಚು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಆದ್ದರಿಂದ ನೀವು ಏಕಕೋಶೀಯ ಜೀವಿ ಅಥವಾ ಬಹುಕೋಶೀಯ ಜೀವಿ ಎಂದು ಅರ್ಥಮಾಡಿಕೊಳ್ಳಲು ಇದು ಕಾರಣವಾಗುತ್ತದೆ ಮತ್ತು ನಂತರ ನಾವು ಮೊದಲ ವರ್ಗದಿಂದಲೂ ಮಾತನಾಡುತ್ತಿರುವ ಮೂರನೇ ಮತ್ತು ಪ್ರಮುಖ ಲಕ್ಷಣವೆಂದರೆ ಪ್ರತಿ ಜೀವಂತ ಕೋಶವು ಕೋಶ ವಿಭಜನೆಯ ಪ್ರಕ್ರಿಯೆಯ ಮೂಲಕ ಹೊಸ ಕೋಶಗಳನ್ನು ಹುಟ್ಟುಹಾಕುತ್ತದೆ ಅದು ಕೋಶಗಳ ಒಂದು ಸೆಟ್ ಯಾವಾಗಲೂ ಮೊದಲೇ ಅಸ್ತಿತ್ವದಲ್ಲಿರುವುದರಿಂದ ಉದ್ಭವಿಸುತ್ತದೆ ಕೋಶ ವಿಭಜನೆಯ ಪ್ರಕ್ರಿಯೆಯ ಮೂಲಕ ಅಥವಾ ನೀವು ಸಂತಾನೋತ್ಪತ್ತಿ ಎಂದು ಕರೆಯುವ ಮೂಲಕ ಜೀವಕೋಶಗಳು ಹಾಗಾದರೆ ಜೀವಕೋಶಗಳ ಗುಣಲಕ್ಷಣಗಳು ಯಾವುವು ಮತ್ತು ಅವು ನಿಮ್ಮ ಮತ್ತು ಜೀವನದ ಸುತ್ತಲೂ ನೀವು ನೋಡುವ ವಿಷಯಗಳಿಗೆ ಹೇಗೆ ಹೋಲುತ್ತವೆ ನಾನು ನಿಮಗೆ ಹೇಳಿದಂತೆ ಜೀವನವು ಸಂಕೀರ್ಣವಾಗಿದೆ ಆಗಾಗಿ ಜೀವಕೋಶಗಳು ಕೂಡ ಹಾಗೆಯೇ ಇರುತ್ತವೆ ಆದರೆ ನೀವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ಜೀವದಂತೆಯೇ ಒಂದು ಕೋಶವು ಒಂದು ಯಂತ್ರ ಅಥವಾ ಕ್ರಿಯಾತ್ಮಕ ವ್ಯವಸ್ಥೆಯಾಗಿದ್ದು ಆ ವ್ಯವಸ್ಥೆಯ ಪ್ರತಿಯೊಂದು ಘಟಕವು ಅದರ ಸಮತೋಲನದಲ್ಲಿದೆ ಮತ್ತು ಅದು ಜೀವಕೋಶದ ವಿವಿಧ ಘಟಕಗಳು ಇರುವ ಕೋಶವಾಗಿದೆ ಒಬ್ಬರಿಗೊಬ್ಬರು ಮಾತನಾಡಿ ಪರಸ್ಪರ ಸಂವಹನ ನಡೆಸಿ ನಂತರ ನೀವು ನೋಡುವ ಪರಿಣಾಮವು ಈ ಎಲ್ಲಾ ಪ್ರತಿಕ್ರಿಯೆಗಳ ಒಟ್ಟು ಮೊತ್ತವಾಗಿದೆ ಈ ಎಲ್ಲಾ ಪರಸ್ಪರ ಕ್ರಿಯೆಗಳು ಜೀವಕೋಶದೊಳಗೆ ಸಂಭವಿಸುತ್ತವೆ ಆದ್ದರಿಂದ ಹೌದು ಜೀವಕೋಶಗಳು ಸಂಕೀರ್ಣ ಘಟಕಗಳಾಗಿವೆ ಮತ್ತು ಸೌಂದರ್ಯವು ಪ್ರತಿಯೊಂದು ಕೋಶವಾಗಿದೆ ಅದು ನೀವು ಏಕಕೋಶೀಯ ಜೀವಿ ಅಥವಾ ಬಹುಕೋಶೀಯ ಜೀವಿಗಳನ್ನು ತೆಗೆದುಕೊಂಡರೂ ಅದರ ಸಂಪೂರ್ಣ ಮಾಹಿತಿಯನ್ನು ಪ್ಯಾಕ್ ಮಾಡಿದ್ದರೆ ಅದು DNA ರೂಪದಲ್ಲಿ ಪ್ಯಾಕ್ ಮಾಡಲಾದ ಆನುವಂಶಿಕ ವಸ್ತು ಎಂದು ನೀವು ಕರೆಯುತ್ತೀರಿ ಕೆಲವು ಜೀವಿಗಳಲ್ಲಿ ಇದು RNA ಆಗಿರಬಹುದು ಮತ್ತು ಎವೊಲ್ಯೂಶನ್ ಅಲ್ಲಿ ಚರ್ಚಿಸಲಾದ ಈ ಜೆನೆಟಿಕ್ ಮೆಟೀರಿಯಲ್ ಆಗಿದೆ ಇದು ಸಂಭವನೀಯ ವ್ಯತ್ಯಾಸಗಳು ಮತ್ತು ರೂಪಾಂತರಗಳಿಗೆ ವಿಂಡೋವನ್ನು ಒದಗಿಸುವ ಅಣುವಾಗಿದೆ ಆದ್ದರಿಂದ ಪ್ರತಿ ಕೋಶವು ಅದರ ಜೆನೆಟಿಕ್ ಸಂಕೇತವನ್ನು ಹೊಂದಿದೆ ಅದರ ಮಾಹಿತಿಯನ್ನು DNA ಅಲ್ಲಿ ಸಂಗ್ರಹಿಸಲಾಗಿದೆ ಈಗ DNA ಹೇಗೆ ಸಂಗ್ರಹವಾಗುತ್ತದೆ ಎಂಬುದು ವಿವಿಧ ರೀತಿಯ ಜೀವಕೋಶಗಳನ್ನು ನಿರ್ಧರಿಸುತ್ತದೆ ಮತ್ತು ನಾನು ಸ್ವಲ್ಪ ಸಮಯದ ನಂತರ ಬರುತ್ತೇನೆ ಮಾನವರು ಅಥವಾ ನಾಯಿಗಳು ಅಥವಾ ಸಸ್ಯಗಳು ಯಾವುದೇ ಇತರ ಜೀವಿಗಳಂತೆ ಜೀವಕೋಶಗಳ ಇತರ ವಿಷಯವೆಂದರೆ ಅವು ಕೋಶ ವಿಭಜನೆಯ ಪ್ರಕ್ರಿಯೆಯ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತವೆ ಮತ್ತು ಅವು ಹೊಸ ಡಾಟರ್ ಸೆಲ್ಗಳಿಗೆ ಕಾರಣವಾಗುತ್ತವೆ ಯಾವುದೇ ಜೀವಂತ ಜೀವಿಗಳಂತಹ ಜೀವಕೋಶಗಳು ತನ್ನ ಪೋಷಣೆಗಾಗಿ ಶಕ್ತಿಯನ್ನು ಪಡೆಯಲು ಬಯಸುತ್ತವೆ ಮತ್ತು ಶಕ್ತಿಯನ್ನು ಪಡೆಯಲು ಬಯಸುತ್ತವೆ ಅಗತ್ಯವಿದ್ದರೆ ಆ ಶಕ್ತಿಯನ್ನು ಜೀವನ ಪ್ರಕ್ರಿಯೆಗಳಿಗೆ ಬಳಸಿಕೊಳ್ಳುತ್ತವೆ ಉದಾಹರಣೆಗೆ ಅಮೀಬಾವು ಎಲ್ಲೋ ಮಣ್ಣಿನ ಮೇಲೆ ಕುಳಿತಿದ್ದರೆ ಮತ್ತು ಅದು ಆಹಾರದ ಕಣವನ್ನು ಕಂಡುಕೊಂಡರೆ ಎಲ್ಲೋ ನೆರೆಹೊರೆಯಲ್ಲಿ ಅದು ಆ ಆಹಾರ ಕಣವನ್ನು ಸಮೀಪಿಸಲು ಪ್ರಯತ್ನಿಸುತ್ತದೆ ಅದು ಆ ಆಹಾರ ಕಣದ ಕಡೆಗೆ ಚಲಿಸಲು ಪ್ರಯತ್ನಿಸುತ್ತದೆ ಆದರೆ ಈ ಅಮೀಬಾ ಆಹಾರ ಕಣದ ಕಡೆಗೆ ಚಲಿಸಲು ಪ್ರಯತ್ನಿಸುವ ಪ್ರಕ್ರಿಯೆಯು ಸಂಪೂರ್ಣ ಅಸಂಖ್ಯಾತ ಪ್ರಕ್ರಿಯೆಗಳನ್ನು ಒಳಗೊಂಡಿರುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅಮೀಬಾವು ಮುಂದುವರಿಯಲು ಮಾತ್ರವಲ್ಲ ಅದು ತನ್ನ ಆಕಾರವನ್ನು ಬದಲಿಸಬೇಕು ಅದು ಹೋಗಬೇಕು ಮತ್ತು ನಂತರ ಈ ಆಹಾರವನ್ನು ಆವರಿಸಬೇಕು ಈಗ ಇದೆಲ್ಲವೂ ಶಕ್ತಿಯ ತೀವ್ರ ಪ್ರಕ್ರಿಯೆಯಾಗಿದೆ ಆದ್ದರಿಂದ ಅಮೀಬಾ ಜೀವಿಗಳಿಗೆ ಅಗತ್ಯವಿರುವಾಗ ಮತ್ತು ಶಕ್ತಿಯನ್ನು ಪೂರೈಸುವ ಸ್ಥಳದಲ್ಲಿ ಯಂತ್ರೋಪಕರಣಗಳನ್ನು ಹೊಂದಿರಬೇಕು ಆದ್ದರಿಂದ ಅದು ತಿನ್ನಲು ಪ್ರಯತ್ನಿಸುತ್ತಿರುವ ಆಹಾರದಂತಹ ಹೊರಗಿನ ಮೂಲಗಳಿಂದ ಶಕ್ತಿಯನ್ನು ಪಡೆಯುವುದು ಮಾತ್ರವಲ್ಲ ಅದು ಶಕ್ತಿಯನ್ನು ಸಂರಕ್ಷಿಸಬೇಕು ಮತ್ತು ನಂತರ ಆ ಶಕ್ತಿಯನ್ನು ಚಲನೆ ಮತ್ತು ಇತರ ದೇಹದ ಕಾರ್ಯಗಳಿಗೆ ಬಳಸಿಕೊಳ್ಳಬೇಕು ಈಗ ಇದೆಲ್ಲವೂ ಜೀವಂತ ಕೋಶದಲ್ಲಿ ಮಾತ್ರ ಸಾಧ್ಯ ಏಕೆಂದರೆ ನಾನು ಹೇಳಿದಂತೆ ಜೀವಕೋಶಗಳು ನಡೆಯುತ್ತಿರುವ ಪ್ರತಿಕ್ರಿಯೆಗಳ ಸಂಪೂರ್ಣ ಸರಣಿಯಿಂದ ಮಾಡಲ್ಪಟ್ಟಿದೆ ಇದನ್ನು ನಾವು ಮೆಟಾಬಲಿಸಮ್ ಎಂದು ಕರೆಯುತ್ತೇವೆ ಆದ್ದರಿಂದ ಮೆಟಾಬಲಿಸಮ್ ಕ್ರಿಯೆಯು ಸಂಭವಿಸುತ್ತದೆ ಹೊರಗಿನಿಂದ ಶಕ್ತಿಯನ್ನು ಪಡೆದುಕೊಳ್ಳುವ ಅಥವಾ ಆಹಾರವನ್ನು ತಾವಾಗಿಯೇ ಸಂಶ್ಲೇಷಿಸುವ ಮತ್ತು ಶಕ್ತಿಯ ಉತ್ಪಾದನೆಗೆ ನಿರ್ದಿಷ್ಟ ಆಹಾರವನ್ನು ಬಳಸಿಕೊಳ್ಳುವ ಪ್ರಕ್ರಿಯೆಯು ಸ್ಥಳದಲ್ಲಿದೆ ಯಾಂತ್ರಿಕ ಚಟುವಟಿಕೆಯು ನಾವು ಹೇಳಿದಂತೆ ಜೀವನದ ಮತ್ತೊಂದು ಭಾಗವಾಗಿದೆ ಇದು ಲೊಕೊಮೊಷನ್ ಪ್ರಕ್ರಿಯೆಯಲ್ಲಿ ಅಥವಾ ಆಕಾರ ಬದಲಾವಣೆಯಂತಹ ಅಮೀಬಾದ ಈ ಸಂದರ್ಭದಲ್ಲಿ ಭಾಗಿಯಾಗಬಹುದು ಈಗ ಒಂದು ಜೀವಿ ವಾಸಿಸುತ್ತಿದ್ದರೆ ಅದು ಎಂದಿಗೂ ಪ್ರತ್ಯೇಕವಾಗಿ ವಾಸಿಸುವುದಿಲ್ಲ ಅದು ತನ್ನ ಪರಿಸರದೊಂದಿಗೆ ಸಂವಹನ ನಡೆಸಬೇಕು ಇದು ಕೆಲವೊಮ್ಮೆ ಮಾಹಿತಿಯನ್ನು ಹೊರಗಿನಿಂದ ಒಳಕ್ಕೆ ಅಥವಾ ಪ್ರತಿಯಾಗಿ ಪ್ರಸಾರ ಮಾಡಬೇಕಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಜೀವಕೋಶ ಅಥವಾ ಜೀವಿಯು ಸಂವಹನ ಮಾಡುವ ಸಾಮರ್ಥ್ಯವನ್ನು ಹೊಂದಿರುವ ಸ್ಥಳದಲ್ಲಿ ವ್ಯವಸ್ಥೆಯನ್ನು ಹೊಂದಿರಬೇಕು ಆದ್ದರಿಂದ ಜೀವನದ ಈ ಮೂಲಭೂತ ಘಟಕವು ಹೊರಗಿನ ಪ್ರಪಂಚದೊಂದಿಗೆ ಸಂವಹನ ನಡೆಸಲು ಮತ್ತು ಅದಕ್ಕೆ ಪ್ರತಿಕ್ರಿಯಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಇವೆಲ್ಲವುಗಳಲ್ಲಿ ಉತ್ತಮವಾದ ಅಂಶವೆಂದರೆ ಈ ಎಲ್ಲಾ ಪ್ರಕ್ರಿಯೆಗಳು ಅದು ಲೊಕೊಮೊಷನ್ ಆಗಿರಲಿ ಅದು ಶಕ್ತಿಯನ್ನು ಉತ್ಪಾದಿಸುತ್ತಿರಲಿ ಅದು ಸಂವಹನ ಪ್ರಕ್ರಿಯೆಯಾಗಿರಲಿ ಜೀವಕೋಶಗಳು ಹೆಚ್ಚು ನಿಯಂತ್ರಿಸಲ್ಪಡುತ್ತವೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಕೋಶವು ತನ್ನ ಸಂಪೂರ್ಣ ಪ್ರಕ್ರಿಯೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಅತ್ಯುತ್ತಮ ವೈಶಿಷ್ಟ್ಯಗಳಲ್ಲಿ ಇದು ಒಂದಾಗಿದೆ ಇದು ದೋಷದ ಕೆಲವೇ ಅಂಚುಗಳನ್ನು ಹೊಂದಿದೆ ಒಂದು ಶ್ರೇಷ್ಠ ಉದಾಹರಣೆಯೆಂದರೆ DNA ನಕಲು ಪ್ರಕ್ರಿಯೆ ಪ್ರತಿ ಬಾರಿ ಜೀವಕೋಶದ DNA ರೆಪ್ಲಿಕೇಷನ್ ಮಾಡಿದಾಗ ಪ್ರಕ್ರಿಯೆಯು ಅದರ ನಕಲನ್ನು ನಿಖರವಾಗಿ ನಕಲನ್ನು ಮಾಡುವಂತೆ ನೋಡಿಕೊಳ್ಳುತ್ತದೆ ಎಂದು ತಿಳಿದು ನಾವು ಆಶ್ಚರ್ಯಚಕಿತರಾಗುತ್ತೇವೆ ಎಷ್ಟರಮಟ್ಟಿಗೆ ಎಂದರೆ DNA ರೆಪ್ಲಿಕೇಷನ್ ಸಮಯದಲ್ಲಿ ಏರಾರ್ ರೇಟ್ ಬಹುಶಃ 10 ಮಿಲಿಯನ್ ಬೇಸ್ಗಳಲ್ಲಿ 1 ಆಗಿರುತ್ತದೆ ಆದ್ದರಿಂದ ಪ್ರತಿ 10 ಮಿಲಿಯನ್ ಓದುವಿಕೆಗೆ ಬಹುಶಃ 1 ಏರಾರ್ ಸಂಭವಿಸಬಹುದು ಇದು ಡಾಟರ್ ಸೆಲ್ ಅಲ್ಲಿನ ವ್ಯತ್ಯಾಸಕ್ಕೆ ನಿಸ್ಸಂಶಯವಾಗಿ ಕೊಡುಗೆ ನೀಡುತ್ತದೆ ಆದರೆ ಇದು ಪ್ರಕ್ರಿಯೆಯ ನಿಷ್ಠೆಯಾಗಿದೆ ಮತ್ತು ಇದು ಸರಳವಾಗಿ ಸಾಧ್ಯ ಏಕೆಂದರೆ ಕೋಶವು ದೇಹದ ಯಾವುದೇ ಭಾಗಗಳು ಅಥವಾ ಜೀವಕೋಶದ ರಚನೆಯ ಭಾಗಗಳು ಮತ್ತು ಪ್ರಕ್ರಿಯೆಗಳ ದುರಸ್ತಿಗೆ ಸಹ ಕಾಳಜಿ ವಹಿಸಲು ಸಂಪೂರ್ಣ ಯಂತ್ರೋಪಕರಣಗಳನ್ನು ಹೊಂದಿದೆ ಆದರೆ ನಾವು ಒಂದೇ ಜೀವಕೋಶದ ಜೀವಿಯನ್ನು ತೆಗೆದುಕೊಳ್ಳುತ್ತೇವೆಯೇ ಅಥವಾ ನಾವು ಉನ್ನತ ಮಟ್ಟದ ಜೀವಿಗಳ ಕಡೆಗೆ ಹೋಗುತ್ತೇವೆಯೇ ಗಮನಿಸಬೇಕಾದ ಸಂಗತಿಯೆಂದರೆ ಮತ್ತು ನಾವು ಎಲ್ಲರೂ ಅಂಟಿಕೊಳ್ಳುವುದು ಇದನ್ನೇ ಜೀವನದ ಕೆಲವು ಪ್ರಕ್ರಿಯೆಗಳು ಮೂಲಭೂತವಾಗಿ ಸಂರಕ್ಷಿಸಲಾಗಿದೆ ನನ್ನ ಪ್ರಕಾರ ಮೂಲಭೂತವಾಗಿ ಸಂರಕ್ಷಿಸಲಾಗಿದೆ ಉದಾಹರಣೆಗೆ DNA ಮಾಹಿತಿಯನ್ನು ಹೇಗೆ ಸಂಗ್ರಹಿಸುತ್ತದೆ ಈ ಎಲ್ಲಾ ಮಾಹಿತಿಯನ್ನು ಯಾವ ಭಾಷೆಯಲ್ಲಿ ಕೋಡ್ ಮಾಡಲಾಗಿದೆ ಈ ಶತಕೋಟಿ ವರ್ಷಗಳ ವಿಕಾಸದಾದ್ಯಂತ ಸಂರಕ್ಷಿಸಲಾಗಿದೆ ನೀವು ಬ್ಯಾಕ್ಟೀರಿಯಾದ ಬಗ್ಗೆ ಮಾತನಾಡಿದರೂ ಅಥವಾ ನೀವು ಮನುಷ್ಯರ ಬಗ್ಗೆ ಮಾತನಾಡಿದರೂ ನೀವು ಅದನ್ನು ಕಂಡುಕೊಳ್ಳುತ್ತೀರಿ ಮಾಹಿತಿಯನ್ನು ಸಂಗ್ರಹಿಸಲಾದ ಜೆನೆಟಿಕ್ ಕೋಡ್ ಅನ್ನು ಹೆಚ್ಚು ಸಂರಕ್ಷಿಸಲಾಗಿದೆ ಅಂತೆಯೇ ಜೀವನವನ್ನು ನಿಯಂತ್ರಿಸುವ ಬಹಳಷ್ಟು ಇತರ ಮೆಟಾಬೋಲಿಕ್ ರಿಯಾಕ್ಷನ್ ಮೆಟಾಬಾಲಿಕ್ಗಳನ್ನು ವಿಕಾಸದಾದ್ಯಂತ ಸಂರಕ್ಷಿಸಲಾಗಿದೆ ಹಾಗಾದರೆ ಈ ಕೋಶಗಳು ಯಾವುವು ಮತ್ತು ಜೀವನವನ್ನು ಅರ್ಥಮಾಡಿಕೊಳ್ಳುವುದು ಏಕೆ ಅಂತಹ ಎನಿಗ್ಮಾ ಆಗಿದೆ ಮತ್ತು ಮಾನವರಂತೆ ನಾವು ಹೊಂದಿರುವ ಒಂದು ಪ್ರಮುಖ ಮಾನವ ಕಣ್ಣಿನ ರೆಸಲ್ಯೂಶನ್ನ ಮಿತಿಯ ಬಗ್ಗೆ ನಿಮಗೆ ಗಮನವನ್ನು ತರುತ್ತೇನೆ ಕೆಲವು ಮಿಲಿಮೀಟರ್ಗಳಿಗಿಂತ ಕಡಿಮೆ ಗಾತ್ರದ ವಸ್ತುಗಳನ್ನು ನೋಡಲು ನಮಗೆ ಸಾಧ್ಯವಿಲ್ಲ ಈಗ ಇದು ಜೀವನವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಕುರಿತು ನಮ್ಮ ತಿಳುವಳಿಕೆಯಲ್ಲಿ ಪ್ರಮುಖ ಮಿತಿಗಳಲ್ಲಿ ಒಂದಾಗಿದೆ ಏಕೆಂದರೆ ಈ ಜೀವಿಗಳಲ್ಲಿ ಬಹಳಷ್ಟು ಚಿಕ್ಕದಾಗಿದೆ ಅವು 2 ರಿಂದ 10 ಮೈಕ್ರಾನ್ಗಳ ಗಾತ್ರದ ವ್ಯಾಪ್ತಿಯಲ್ಲಿವೆ ಅಥವಾ ಅವು 100 ಮೈಕ್ರಾನ್ಗಳಷ್ಟು ದೊಡ್ಡದಾಗಿರಬಹುದು ಆದರೆ ಈ ಗಾತ್ರವು ಮಾನವ ಕಣ್ಣಿನ ರೆಸಲ್ಯೂಶನ್ಗಿಂತ ಕೆಳಗಿರುತ್ತದೆ ಮತ್ತು ಇದಕ್ಕೆ ಖಂಡಿತವಾಗಿಯೂ ಕೆಲವು ರೀತಿಯ ಆವಿಷ್ಕಾರದ ಅಗತ್ಯವಿದೆ ಮತ್ತು ಇದು ಮುಖ್ಯವಾಗಿ ಆವಿಷ್ಕಾರದ ಮೂಲಕ ಸೂಕ್ಷ್ಮದರ್ಶಕಗಳ ಮೂಲಕ ಬಂದಿದೆ ವಿವಿಧ ರೀತಿಯ ಸೂಕ್ಷ್ಮದರ್ಶಕಗಳ ದೃಗ್ವಿಜ್ಞಾನ ಮತ್ತು ಅಭಿವೃದ್ಧಿಗೆ ಇದು ಇಲ್ಲದಿದ್ದರೆ ಜೀವನವು ನಿಜವಾಗಿಯೂ ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಜೀವಕೋಶಗಳು ನಿಜವಾಗಿಯೂ ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸಂಶೋಧಕರಿಗೆ ಸಾಧ್ಯವಾಗುತ್ತಿರಲಿಲ್ಲ ಆದ್ದರಿಂದ ಇಂದು ನಾವು ಕಂಡುಕೊಳ್ಳುವ ಜೀವಕೋಶಗಳ ಗಾತ್ರಕ್ಕೆ ಹಿಂತಿರುಗುವುದು ಎಂದರೆ ಕೆಲವು ವಿನಾಯಿತಿಗಳೊಂದಿಗೆ ಈ ಕೋಶಗಳಲ್ಲಿ ಹೆಚ್ಚಿನವು 0 2 ರಿಂದ 10 ಮೈಕ್ರಾನ್ಗಳ ವ್ಯಾಪ್ತಿಯಲ್ಲಿ ಗಾತ್ರವನ್ನು ಹೊಂದಿರುತ್ತವೆ ನೀವು ವಿನಾಯಿತಿಗಳನ್ನು ಹೊಂದಿದ್ದೀರಿ ಉದಾಹರಣೆಗೆ ನ್ಯೂರಾನ್ಗಳು 10 ಮೈಕ್ರಾನ್ಗಳಿಗಿಂತ ಹೆಚ್ಚು ಗಾತ್ರದಲ್ಲಿ ದೊಡ್ಡದಾಗಿವೆ ಎಂದು ನಾವು ನೋಡುತ್ತೇವೆ ಆದರೆ ಅವರು ಅಪವಾದಗಳು ಜೀವಂತ ಪ್ರಪಂಚದಾದ್ಯಂತದ ಹೆಚ್ಚಿನ ಕೋಶಗಳು ಈ ಗಾತ್ರದ ವ್ಯಾಪ್ತಿಯಲ್ಲಿವೆ ಮತ್ತು ನೀವು ಸ್ಪಷ್ಟವಾಗಿ ನೋಡುವಂತೆ ಈ ಗಾತ್ರದ ವ್ಯಾಪ್ತಿಯು ಮಾನವನ ಕಣ್ಣಿನ ರೆಸಲ್ಯೂಶನ್ಗಿಂತ ಕೆಳಗಿರುತ್ತದೆ ಮತ್ತು ನಮಗೆ ವಿವಿಧ ರೀತಿಯ ಸೂಕ್ಷ್ಮದರ್ಶಕಗಳ ಸಹಾಯದ ಅಗತ್ಯವಿದೆ ಅವುಗಳಲ್ಲಿ ಕೆಲವು ಬೆಳಕಿನ ಸೂಕ್ಷ್ಮದರ್ಶಕಗಳ ಮೂಲಕ ಗೋಚರಿಸುತ್ತವೆ ಮತ್ತು ಅವುಗಳಲ್ಲಿ ಕೆಲವು ಇಲ್ಲ ಬೆಳಕಿನ ಸೂಕ್ಷ್ಮದರ್ಶಕಗಳ ಮೂಲಕ ಗೋಚರಿಸದವುಗಳನ್ನು ನಾವು ನಂತರ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕಗಳಿಗೆ ನಿರ್ಧರಿಸುತ್ತೇವೆ ಅಲ್ಲಿ ಬೆಳಕನ್ನು ದೃಶ್ಯೀಕರಣದ ಮೂಲವಾಗಿ ಬಳಸುವ ಬದಲು ನಾವು ದೃಶ್ಯೀಕರಿಸಲು ಎಲೆಕ್ಟ್ರಾನ್ಗಳು ಕಿರಣವನ್ನು ಬಳಸುತ್ತೇವೆ ಆದರೆ ನೀವು ತೆಗೆದುಕೊಳ್ಳುವ ವಿಧಾನ ಏನೇ ಇರಲಿ ಒಬ್ಬರು ಒಂದು ವಿಷಯವನ್ನು ಪ್ರಶಂಸಿಸಬೇಕು ಮತ್ತು ಅದು 3 ಶತಕೋಟಿ ವರ್ಷಗಳಿಂದ ಜೀವನ ಅಸ್ತಿತ್ವದಲ್ಲಿದೆ ಮತ್ತು ನಾನು ಈ ಅಂಶವನ್ನು ಒತ್ತಿ ಹೇಳಲು ಬಯಸುತ್ತೇನೆ ಏಕೆಂದರೆ ಜೀವಶಾಸ್ತ್ರಜ್ಞ ಅಥವಾ ನಾನ್-ಬಯೋಲಾಜಿಸ್ಟ್ ಸಂಶೋಧಕರು ನಾವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವುದು ವ್ಯವಸ್ಥೆಗಳು ಮತ್ತು ಕೇವಲ ಒಂದು ವ್ಯವಸ್ಥೆ ಬಹು ವ್ಯವಸ್ಥೆಗಳು ಅಥವಾ ಬಹುಶಃ ಲಕ್ಷಾಂತರ ಈ ವ್ಯವಸ್ಥೆಗಳಲ್ಲ ಈ ಜೀವವು ಕಳೆದ 3 ಶತಕೋಟಿ ವರ್ಷಗಳಿಂದ ಅಸ್ತಿತ್ವದಲ್ಲಿದೆ ಆದ್ದರಿಂದ ನಾವು ಕಳೆದ 3 ಶತಕೋಟಿ ವರ್ಷಗಳಲ್ಲಿ ಸಂಗ್ರಹವಾದ ಜೀವನದ ಇತಿಹಾಸವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವ ಪ್ರತಿಯೊಂದು ಸ್ಪೀಷೀಸ್ ತನ್ನದೇ ಆದ ಒಂದು ವ್ಯವಸ್ಥೆ ಎಂದು ಈಗಾಗಲೇ ಗುರುತಿಸಲ್ಪಟ್ಟಿರುವ ಕನಿಷ್ಠ 2 ಮಿಲಿಯನ್ ಜೀವಂತ ಸ್ಪೀಷೀಸ್ಗಳಿವೇ ಮತ್ತು ನಮ್ಮ ಇತ್ಯರ್ಥಕ್ಕೆ ಸೂಕ್ತವಾದ ಸಾಧನಗಳನ್ನು ಹೊಂದಿಲ್ಲದಿದ್ದರೆ ಅದನ್ನು ಅರ್ಥಮಾಡಿಕೊಳ್ಳುವುದು ಸುಲಭವಲ್ಲ ಆದ್ದರಿಂದ ಕೋಶಗಳಿಗೆ ಹಿಂತಿರುಗಿ ನೋಡೋಣ ಇಂದು ಭೂಮಿಯ ಮೇಲೆ ಅಸ್ತಿತ್ವದಲ್ಲಿರುವ ಯಾವುದೇ ಜೀವಿಗಳ ಯಾವುದೇ ಕೋಶವು 3 ಸಾಮಾನ್ಯ ಲಕ್ಷಣಗಳನ್ನು ಹೊಂದಿದೆ ಅಂದರೆ ಪ್ರತಿ ಜೀವಕೋಶವು ಹೊರಗಿನ ಗಡಿಯಿಂದ ಸುತ್ತುವರೆದಿದೆ ಇದನ್ನು ಸೆಲ್ ಮೆಂಬ್ರೇನ್ ಎಂದು ಕರೆಯಲಾಗುತ್ತದೆ ಸೆಲ್ ಮೆಂಬ್ರೇನ್ ಜೀವಕೋಶದ ಆಂತರಿಕ ವಿಷಯವನ್ನು ಹೊರಗಿನ ಪರಿಸರದಿಂದ ಪ್ರತ್ಯೇಕಿಸಲು ಸಹಾಯ ಮಾಡುತ್ತದೆ ಎರಡನೆಯ ಸಾಮಾನ್ಯ ಲಕ್ಷಣವೆಂದರೆ ಸೈಟೋಪ್ಲಾಸಂ ಈಗ ಇದು ಒಂದು ದ್ರವ ಜೆಲ್ಲಿ ತರಹದ ದ್ರವವಾಗಿದ್ದು ಅದು ಇಡೀ ಕೋಶವನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ಇದು ಈ ಜೆಲ್ಲಿ ತರಹದ ದ್ರವದಲ್ಲಿದೆ ಕೆಲವು ಸಂದರ್ಭಗಳಲ್ಲಿ ನಮ್ಮ DNA ಅಥವಾ RNA ಆಗಿರುವ ಜೆನೆಟಿಕ್ ಮೆಟೀರಿಯಲ್ ಇರುತ್ತದೆ ಆದ್ದರಿಂದ ಪ್ರತಿಯೊಂದು ಕೋಶವು ಹೊರಗಿನ ಗಡಿ ಹೊರಗಿನ ಪೊರೆ ಸೈಟೋಪ್ಲಾಸಂ ಎಂಬ ಜೆಲ್ಲಿ ತರಹದ ದ್ರವ ಮತ್ತು ಜೀವಕೋಶದೊಳಗಿನ ಜೆನೆಟಿಕ್ ಮೆಟೀರಿಯಲ್ ಅನ್ನು ಹೊಂದಿರುತ್ತದೆ ಈಗ ಜೀವಕೋಶದೊಳಗೆ ಈ ಜೆನೆಟಿಕ್ ಮೆಟೀರಿಯಲ್ ಅನ್ನು ಹೇಗೆ ಆಯೋಜಿಸಲಾಗಿದೆ ಎಂಬುದು 2 ಪ್ರಮುಖ ವರ್ಗಗಳ ಜೀವಕೋಶಗಳನ್ನು ಅಥವಾ 2 ಪ್ರಮುಖ ಗುಂಪುಗಳ ಜೀವಕೋಶಗಳು ಪ್ರೊಕಾರ್ಯೋಟ್ಗಳು ಮತ್ತು ಯೂಕ್ಯಾರಿಯೋಟ್ಗಳನ್ನು ನಿರ್ಧರಿಸುತ್ತದೆ ಆದ್ದರಿಂದ ನಾವು ವಿವಿಧ ರೀತಿಯ ಕೋಶಗಳನ್ನು 2 ಪ್ರಮುಖ ವರ್ಗಗಳಾಗಿ ವಿಂಗಡಿಸುತ್ತೇವೆ ಪ್ರೊಕಾರ್ಯೋಟ್ಗಳು ಮತ್ತು ಯೂಕ್ಯಾರಿಯೋಟ್ಗಳು ಇಂದು ನಾವು ಪ್ರೊಕಾರ್ಯೋಟ್ಗಳ ವೈಶಿಷ್ಟ್ಯಗಳ ಬಗ್ಗೆ ಮಾತನಾಡುತ್ತೇವೆ ಮತ್ತು ನಂತರ ನಿಧಾನವಾಗಿ ಮುಂದಿನ ತರಗತಿಯಲ್ಲಿ ಪ್ರೊಕಾರ್ಯೋಟ್ಗಳು ಮತ್ತು ಯೂಕ್ಯಾರಿಯೋಟ್ಗಳ ನಡುವಿನ ವ್ಯತ್ಯಾಸಗಳಿಗೆ ಹೋಗುತ್ತೇವೆ ಆದ್ದರಿಂದ ಪ್ರೊಕಾರ್ಯೋಟ್ಗಳು ಯಾವುವು ಪ್ರೊಕಾರ್ಯೋಟ್ಸ್ ಎಂಬ ಪದವು 2 ಪದಗಳಾದ ಪ್ರೊ ಮತ್ತು ಕ್ಯಾರಿಯೋನ್ನಿಂದ ಬಂದಿದೆ ಪ್ರೊ ಎಂದರೆ ಮೊದಲು ಮತ್ತು ಕ್ಯಾರಿಯನ್ ಎಂದರೆ ನ್ಯೂಕ್ಲಿಯಸ್ ಆದ್ದರಿಂದ ಈ ಜೀವಿಗಳ ಗುಂಪು ಮೂಲಭೂತವಾಗಿ ನಾವು ಯೋಚಿಸಿದಂತೆ ಅತ್ಯಂತ ಪ್ರಾಚೀನವಾದವುಗಳು ಮತ್ತು ಜೀವಂತ ಜೀವಿಗಳಲ್ಲಿ ಸರಳವಾದವುಗಳು ಸೆಲ್ ಮೆಂಬ್ರೇನ್ದ ಒಳಗೆ ಇರುವ ತಮ್ಮ ಜೆನೆಟಿಕ್ ಮೆಟೀರಿಯಲ್ ಅನ್ನು ಒಳಗೊಂಡಿರುತ್ತವೆ ಆದರೆ ಆರ್ಗಾನಲ್ಗಳು ಎಂದು ಕರೆಯಲ್ಪಡುವ ನಿರ್ದಿಷ್ಟ ಉಪಭಾಗಕ್ಕೆ ಸೀಮಿತವಾಗಿಲ್ಲ ಈಗ ಆರ್ಗಾನ್ಯಿಲ್ಗಳು ಯಾವುವು ಈಗ ಆರ್ಗಾನ್ಯಿಲ್ಗಳು ಪೊರೆಗಳಿಂದ ಸುತ್ತುವರಿದ ಜೀವಕೋಶದೊಳಗೆ ನೀವು ವೀಕ್ಷಿಸುವ ಸಣ್ಣ ರಚನೆಗಳಾಗಿವೆ ಆದ್ದರಿಂದ ಈ ವೈಶಿಷ್ಟ್ಯವು ಪ್ರೊಕಾರ್ಯೋಟ್ಗಳ ಸಂದರ್ಭದಲ್ಲಿ ನಿಮಗೆ ಕಾಣಿಸುವುದಿಲ್ಲ ಪ್ರೊಕಾರ್ಯೋಟ್ಗಳಲ್ಲಿ ನೀವು ಗಮನಿಸುವ ಇನ್ನೊಂದು ವಿಷಯವೆಂದರೆ ಅವುಗಳಲ್ಲಿ ಹೆಚ್ಚಿನವುಗಳಿಗೆ ಜೆನೆಟಿಕ್ ಮೆಟೀರಿಯಲ್ ಒಂದೇ ವೃತ್ತಾಕಾರದ DNA ಆಗಿ ಅಸ್ತಿತ್ವದಲ್ಲಿದೆ ಮತ್ತು ಈ ಜೀವಿಗಳು ಅಥವಾ ಪ್ರೊಕಾರ್ಯೋಟ್ಗಳು ಅಸೆಕ್ಷುಯಲ್ ರೆಪ್ರೊಡ್ಯೂಕ್ಷನ್ ಪ್ರಕ್ರಿಯೆಯ ಮೂಲಕ ವಿಭಜಿಸುತ್ತವೆ ಈಗ ನೀವು ಅಸೆಕ್ಷುಯಲ್ ರೆಪ್ರೊಡ್ಯೂಕ್ಷನ್ ಎಂದರೆ ಏನು ಹೆಚ್ಚಿನ ಜೀವಿಗಳಿಗಿಂತ ಭಿನ್ನವಾಗಿ ಹೆಣ್ಣು ಗ್ಯಾಮೆಟ್ನೊಂದಿಗೆ ಪುರುಷ ಗ್ಯಾಮೆಟ್ನ ಸಮ್ಮಿಳನವು ಅಂಡಾಣು ಅಥವಾ ಝೈಗೋಟ್ ಅನ್ನು ರೂಪಿಸುತ್ತದೆ ಉದಾಹರಣೆಗೆ ಮಾನವರಲ್ಲಿ ನೀವು ಜೀನ್ ಸೆಟ್ನ ಭಾಗವನ್ನು ನಿಮ್ಮ ತಂದೆಯಿಂದ ಮತ್ತು ಜೀನ್ ಸೆಟ್ನ ಒಂದು ಭಾಗವು ತಾಯಿಯಿಂದ ಬರುತ್ತದೆ ಎಂದು ಹೇಳುತ್ತದೆ ಇದನ್ನು ನೀವು ಅಸೆಕ್ಷುಯಲ್ ರೆಪ್ರೊಡ್ಯೂಕ್ಷನ್ ಎಂದು ಕರೆಯುತ್ತೀರಿ ಅದು ಈ ಜೀವಿಗಳ ಗುಂಪಿನಲ್ಲಿ ಸಂಭವಿಸುವುದಿಲ್ಲ ಇಲ್ಲಿ ಪ್ರತಿ ಕೋಶವು ಮೊದಲು ತನ್ನ DNA ಅನ್ನು ನಕಲು ಮಾಡುತ್ತದೆ ಎಂಬ ಭರವಸೆಯೊಂದಿಗೆ ಸಾಧ್ಯವಾದಷ್ಟು ಕನಿಷ್ಠ ಎರರ್ಗಳೊಂದಿಗೆ ನಿಖರವಾಗಿ ನಕಲು ಮಾಡುತ್ತದೆ ಮತ್ತು ನಂತರ 2 ಸ್ವತಂತ್ರ ಗ್ಯಾಮೆಟ್ಗಳು ವೀರ್ಯ ಮತ್ತು ಮೊಟ್ಟೆಯ ನಡುವಿನ ಕೋಶ ಸಮ್ಮಿಳನ ಪ್ರಕ್ರಿಯೆಗೆ ಒಳಗಾಗದೆ ನೇರವಾಗಿ 2 ಡಾಟರ್ ಸೆಲ್ಗಳಾಗಿ ವಿಭಜಿಸುತ್ತದೆ ಪ್ರೊಕಾರ್ಯೋಟ್ಗಳ ಸಂದರ್ಭದಲ್ಲಿ ಪ್ರಕ್ರಿಯೆಯು ಸಂಭವಿಸುವುದಿಲ್ಲ ಆದ್ದರಿಂದ ಮೂಲಭೂತವಾಗಿ ಪ್ರತಿಯೊಂದು ಪೇರೆಂಟ್ ಸೆಲ್ ಡಾಟರ್ ಸೆಲ್ಗಳಿಗೆ ಅದೇ ವೈಶಿಷ್ಟ್ಯಗಳನ್ನು ಹೆಚ್ಚು ಅಥವಾ ಕಡಿಮೆ ರವಾನಿಸುತ್ತದೆ ಮತ್ತು ನೀವು ಗಮನಿಸಬೇಕೆಂದು ನಾನು ಬಯಸುವ ಇನ್ನೊಂದು ಪದವೆಂದರೆ ಹ್ಯಾಪ್ಲಾಯ್ಡ್ಸ್ ಎಂಬ ಪದ ಮತ್ತು ನಾವು ಕೋಶ ವಿಭಜನೆ ಮಿಟೋಸಿಸ್ ಮಿಯೋಸಿಸ್ ಮತ್ತು ಎಲ್ಲದರ ಬಗ್ಗೆ ಮಾತನಾಡುವಾಗ ಇದು ಮತ್ತೊಮ್ಮೆ ಮುಖ್ಯವಾಗುತ್ತದೆ ಈಗ ಹ್ಯಾಪ್ಲಾಯ್ಡ್ಸ್ ಎಂದರೇನು ನಾನು ಹೇಳಿದಂತೆ ಸೆಕ್ಷುಯಲ್ ರೆಪ್ರೊಡ್ಯೂಕ್ಷನ್ ಪ್ರಕ್ರಿಯೆ ನಡೆಯುತ್ತಿರುವ ಮನುಷ್ಯರಂತಹ ಜೀವಿಗಳಲ್ಲಿ ನಾವು ಯಾವಾಗಲೂ 2 ಜೀನ್ ಅನ್ನು ಪಡೆಯುತ್ತೇವೆ ಉದಾಹರಣೆಗೆ ನಿಮ್ಮ ಕಣ್ಣಿನ ಬಣ್ಣಕ್ಕೆ ನಿಮ್ಮ ತಂದೆ ಮತ್ತು ಜೀನ್ ಬರುತ್ತದೆ ಎಂದು ಹೇಳಿ ನಿಮ್ಮ ತಾಯಿಯಿಂದ ಬಂದಿದೆ ಆದ್ದರಿಂದ ಪ್ರತಿಯೊಂದು ಜೀನ್ ಎರಡೂ ಜೀನ್ಗಳು ಕಣ್ಣಿನ ಬಣ್ಣವನ್ನು ಸಂಕೇತಿಸುತ್ತಿವೆ ಒಂದು ಆವೃತ್ತಿಯು ತಂದೆಯಿಂದ ಮತ್ತು ಇನ್ನೊಂದು ಆವೃತ್ತಿಯು ತಾಯಿಯಿಂದ ಬರುತ್ತಿದೆ ಇದನ್ನು ನೀವು ಆಲೀಲ್ ಎಂದು ಕರೆಯುತ್ತೀರಿ ಈಗ ಪ್ರತಿ ಜೀನ್ಗೆ ನೀವು ತಂದೆಯಿಂದ ಮತ್ತು ತಾಯಿಯಿಂದ 2 ಪ್ರತಿಗಳನ್ನು ಹೊಂದಿರುವ ಈ ಪರಿಸ್ಥಿತಿಯನ್ನು ಡಿಪ್ಲಾಯ್ಡ್ ಪರಿಸ್ಥಿತಿ ಎಂದು ಕರೆಯಲಾಗುತ್ತದೆ ಆದರೆ ಪ್ರೊಕಾರ್ಯೋಟ್ಗಳು ಅದನ್ನು ಪ್ರದರ್ಶಿಸುವುದಿಲ್ಲವಾದ್ದರಿಂದ ಪ್ರತಿ ಜೀನ್ಗೆ ಅವರು ಕೇವಲ ಒಂದು ಪ್ರತಿಯನ್ನು ಹೊಂದಿದ್ದಾರೆ ಈಗ ಅದು ಆಸಕ್ತಿದಾಯಕವಾಗಿದೆ ಒಂದು ಅವರು ಸೆಕ್ಷುಯಲ್ ರೆಪ್ರೊಡ್ಯೂಕ್ಷನ್ಗೆ ಒಳಗಾಗುವುದಿಲ್ಲ ಮತ್ತು ಪ್ರತಿ ಪಾತ್ರಕ್ಕೂ ಅವರು ಒಂದು ಜೀನ್ ಅನ್ನು ಹೊಂದಿರುತ್ತಾರೆ ಆದರೆ ಇದು ಸಾಕಷ್ಟು ವ್ಯಾಪ್ತಿಯನ್ನು ನೀಡುತ್ತದೆ ಏಕೆಂದರೆ ಈ ಒಂದೇ ನಕಲು ಯಾವುದೇ ಸಮಯದಲ್ಲಿ ಯಾವುದೇ ರೀತಿಯ ರೂಪಾಂತರಕ್ಕೆ ಒಳಗಾಗಿದ್ದರೆ ಅದು ಬದಲಾವಣೆಯಾಗುತ್ತದೆ ಮತ್ತು ನಂತರ ಈ ವ್ಯತ್ಯಾಸಗಳನ್ನು ಸಂಗ್ರಹಿಸುವುದು ಹೆಚ್ಚು ಸುಲಭ ಏಕೆಂದರೆ ಅದು ಡಿಪ್ಲಾಯ್ಡ್ ಜೀವಿ ಆಗಿದ್ದರೆ ವ್ಯತ್ಯಾಸವು ಆಗಬಹುದು ಪ್ರಾಬಲ್ಯ ಅಥವಾ ಪ್ರಬಲವಾಗದಿರಬಹುದು ಮತ್ತು ಇದು ನಿಮ್ಮ ಮೆಂಡೆಲಿಯನ್ ಜೆನೆಟಿಕ್ ಅಲ್ಲಿ ನೀವು ಅಧ್ಯಯನ ಮಾಡುವ ವಿಷಯವಾಗಿದೆ ನಾನು ಅದನ್ನು ಇಲ್ಲಿ ವಿವರಿಸಲು ಹೋಗುತ್ತಿಲ್ಲ ಆದರೆ ಪ್ರೊಕಾರ್ಯೋಟ್ಗಳು ಸೆಕ್ಷುಯಲ್ ರೆಪ್ರೊಡ್ಯೂಕ್ಷನ್ಗೆ ಒಳಗಾಗುತ್ತವೆ ಮತ್ತು ಅವುಗಳು ಒಂದನ್ನು ಹೊಂದಿರುವುದರಿಂದ ಪ್ರೊಕಾರ್ಯೋಟ್ಗಳು ಹೆಚ್ಚು ಸರಳವಾಗಿವೆ ಎಂಬ ಅದೇ ಅಂಶವನ್ನು ನಾನು ಮನೆಗೆ ತರಲು ಬಯಸುತ್ತೇನೆ ಕೊಟ್ಟಿರುವ ಜೀನ್ನ ನಕಲು ಮತ್ತು ಆದ್ದರಿಂದ ಹ್ಯಾಪ್ಲಾಯ್ಡ್ಗಳು ಎಂದು ಕರೆಯಲಾಗುತ್ತದೆ ಮತ್ತು ಪ್ರೊಕಾರ್ಯೋಟ್ಗಳ ಇತರ ಅತ್ಯಂತ ಆಸಕ್ತಿದಾಯಕ ವೈಶಿಷ್ಟ್ಯವೆಂದರೆ ಅವು ಯಾವುದೇ ರೀತಿಯ ಕನಿಷ್ಠ ಪೋಷಕಾಂಶಗಳಲ್ಲಿ ಬದುಕಬಲ್ಲವು ನೀವು ಅವುಗಳನ್ನು ಸಂಕೀರ್ಣ ಕಾರ್ಬೋಹೈಡ್ರೇಟ್ ಮೂಲಗಳೊಂದಿಗೆ ಬೆಳೆಸಬೇಕಾಗಿಲ್ಲ ನೀವು ಅವುಗಳಿಗೆ ಮೂಲಭೂತ ಇಂಗಾಲದ ಮೂಲವನ್ನು ನೀಡುತ್ತೀರಿ ಮತ್ತು ಅವು ಚೆನ್ನಾಗಿ ಬದುಕಬಲ್ಲವು ಆದ್ದರಿಂದ ನಾವು ಈಗ ನೋಡೋಣ ಪ್ರೊಕಾರ್ಯೋಟ್ಗಳ ಸಂದರ್ಭದಲ್ಲಿ DNA ಸಡಿಲವಾಗಿ ವೃತ್ತಾಕಾರವಾಗಿದೆ ಎಂದು ನಾನು ಹೇಳಿದ್ದನ್ನು ಆವರಿಸುತ್ತ ಮಾಡುವ ರೇಖಾಚಿತ್ರವು ಇಲ್ಲಿದೆ ಈ ಸಂದರ್ಭದಲ್ಲಿ ಅದು ನಿಖರವಾಗಿ ವೃತ್ತಾಕಾರವಾಗಿ ಕಾಣುತ್ತಿಲ್ಲ ಆದರೆ ಇದು DNA ಯ ಒಂದೇ ಭಾಗವಾಗಿದೆ ಸುತ್ತಲೂ ಓಡುತ್ತದೆ ಮತ್ತು ಇದು ಸೈಟೋಪ್ಲಾಸಂ ಒಳಗೆ ಕೇಂದ್ರೀಕೃತವಾಗಿದೆ ಮತ್ತು ಅದು ಯಾವುದೇ ರೀತಿಯ ಪೊರೆಯಿಂದ ಸುತ್ತುವರೆದಿಲ್ಲ ಅಂತಹ ರಚನೆಯನ್ನು ನೀವು ನ್ಯೂಕ್ಲಿಯಾಯ್ಡ್ ಎಂದು ಕರೆಯುತ್ತೀರಿ ಹೆಚ್ಚುವರಿಯಾಗಿ ಈ DNA ಈ ಜೆಲ್ಲಿ ತರಹದ ವಸ್ತುವಿನಲ್ಲಿ ತೇಲುತ್ತದೆ ಇದನ್ನು ನೀವು ಸೈಟೋಪ್ಲಾಸಂ ಎಂದು ಕರೆಯುತ್ತೀರಿ ಮತ್ತು ಸೈಟೋಪ್ಲಾಸಂ ರೈಬೋಸೋಮ್ಗಳು ಎಂದು ಕರೆಯಲ್ಪಡುವ ಸಣ್ಣ ಸಣ್ಣ ಘಟಕಗಳನ್ನು ಒಳಗೊಂಡಿದೆ ಈಗ ಈ ರೈಬೋಸೋಮ್ಗಳು ಪ್ರಾಮುಖ್ಯತೆ ಪಡೆಯುತ್ತವೆ ಏಕೆಂದರೆ ಅವು ಪ್ರೋಟೀನ್ ಸಂಶ್ಲೇಷಣೆಗೆ ಅಗತ್ಯವಿರುವ ಮೂಲ ಯಂತ್ರಗಳಾಗಿವೆ ಮತ್ತು ನಾವು ಪ್ರೋಟೀನ್ ಸಂಶ್ಲೇಷಣೆಯ ಕುರಿತು ಮಾತನಾಡುವಾಗ ಇತರ ವೀಡಿಯೊಗಳಲ್ಲಿ ನಾನು ಇದನ್ನು ಮತ್ತೆ ವಿವರಿಸುತ್ತೇನೆ ಇದು ಜೀವಂತ ಪ್ರಪಂಚದ ಅತ್ಯಂತ ಅನಿವಾರ್ಯ ಅಂಶವಾಗಿದೆ ಆದ್ದರಿಂದ ಸೈಟೋಪ್ಲಾಸಂ ಈ ಜೆಲ್ಲಿ ತರಹದ ದ್ರವದಂತಿದೆ ಇದು ರೈಬೋಸೋಮ್ಗಳೆಂಬ ಸಣ್ಣ ಆರ್ಗಾನ್ಯಿಲ್ಗಳನ್ನು ಹೊಂದಿದೆ ಆದರೂ ಅವು ಮೆಂಬ್ರೇನ್ನಿಂದ ಬಂಧಿಸಲ್ಪಟ್ಟಿಲ್ಲ ಮತ್ತು ಈ ರೈಬೋಸೋಮ್ಗಳು ಪ್ರೋಟೀನ್ ಸಂಶ್ಲೇಷಣೆಯ ಪ್ರಕ್ರಿಯೆಯಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ ಮತ್ತು ನಂತರ ನೀವು ಜೆನೆಟಿಕ್ ಮೆಟೀರಿಯಲ್ ಅನ್ನು ಹೊಂದಿದ್ದೀರಿ ಅದು ಸಡಿಲವಾಗಿ ಒಟ್ಟುಗೂಡಿಸುತ್ತದೆ ಸೈಟೋಪ್ಲಾಸಂ ಮೆಂಬ್ರೇನ್ನಿಂದ ಆವೃತವಾಗಿಲ್ಲ ಮತ್ತು ಈ ರಚನೆಯನ್ನು ನೀವು ನ್ಯೂಕ್ಲಿಯಾಯ್ಡ್ ಎಂದು ಕರೆಯುತ್ತೀರಿ ಇದೆಲ್ಲವೂ ಅಂತಿಮವಾಗಿ ನೀವು ಸೆಲ್ ಮೆಂಬ್ರೇನ್ ಎಂದು ಕರೆಯುವ ಮೂಲಕ ಬಹುತೇಕ ಎಲ್ಲಾ ಜೀವಿಗಳಲ್ಲಿ ಸುತ್ತುವರಿದಿದೆ ಹಾಗಾದರೆ ಇದು ಈ ಬೂದು ಬಣ್ಣದು ಏನು ಸರಿ ಈಗ ಇದು ಎಲ್ಲಾ ಜೀವಿಗಳಲ್ಲಿ ಇರಬೇಕು ಆದರೆ ಪ್ರೊಕಾರ್ಯೋಟ್ಗಳಲ್ಲಿ ನೀವು ಸೆಲ್ ಮೆಂಬ್ರೇನ್ ಅಲ್ಲಿ ಸೆಲ್ ವಾಲ್ ಅಥವಾ ಕ್ಯಾಪ್ಸುಲ್ನಿಂದ ಮತ್ತಷ್ಟು ರಕ್ಷಿಸಬಹುದಾದ ವರ್ಗಗಳನ್ನು ಹೊಂದಬಹುದು ಈಗ ಈ 2 ವೈಶಿಷ್ಟ್ಯಗಳು ಕಡ್ಡಾಯವಾಗಿಲ್ಲ ಆದರೆ ಅವುಗಳು ಇರಬಹುದು ಅಥವಾ ಇಲ್ಲದಿರಬಹುದು ಪ್ರೊಕಾರ್ಯೋಟ್ಗಳು ಹೊಂದಿರುವ ಮತ್ತೊಂದು ಆಸಕ್ತಿದಾಯಕ ವೈಶಿಷ್ಟ್ಯವೆಂದರೆ ಉದ್ದನೆಯ ಕೂದಲು ಅಥವಾ ಪ್ರೊಜೆಕ್ಷನ್ ಇದನ್ನು ನೀವು ಫ್ಲ್ಯಾಜೆಲ್ಲಾ ಎಂದು ಕರೆಯುತ್ತೀರಿ ಇದು ಅಕ್ಷರಶಃ ಪ್ರೊಪೆಲ್ಲರ್ ಅಂತಿದೆ ಆದ್ದರಿಂದ ಬ್ಯಾಕ್ಟೀರಿಯಾವು ಮುಂದಕ್ಕೆ ಚಲಿಸಬೇಕಾದರೆ ಮತ್ತು ಅದು ಜಲವಾಸಿ ಪರಿಸರದಲ್ಲಿ ವಾಸಿಸುತ್ತಿದ್ದರೆ ಈ ನಿರ್ದಿಷ್ಟ ಫೀಲಮೆಂಟ್ ವೀರ್ಯ ಕೋಶಗಳಲ್ಲಿ ನೀವು ಹೊಂದಿರುವ ರೀತಿಯಲ್ಲಿ ಈ ನಿರ್ದಿಷ್ಟ ಫೀಲಮೆಂಟ್ ಪ್ರೊಕಾರ್ಯೋಟ್ಗೆ ಮುಂದುವರಿಯಲು ಅನುವು ಮಾಡಿಕೊಡುತ್ತದೆ ಇದರ ಜೊತೆಗೆ ನೀವು ಪಿಲಿ ಎಂದು ಕರೆಯುವ ಕೆಲವು ಪ್ರೊಕಾರ್ಯೋಟ್ಗಳಲ್ಲಿ ಪ್ರಕ್ಷೇಪಗಳಂತಹ ಸಣ್ಣ ಸಣ್ಣ ಕೂದಲುಗಳಿವೆ ಆದ್ದರಿಂದ ಸಂಘಟನೆ ಮತ್ತು ರಚನೆಯ ವಿಷಯದಲ್ಲಿ ಪ್ರೊಕಾರ್ಯೋಟ್ಗಳು ಸರಳವಾದವುಗಳಾಗಿವೆ ಅಲ್ಲಿ ಜೆನೆಟಿಕ್ ಮೆಟೀರಿಯಲ್ ಪೊರೆಯಿಂದ ಪ್ರತ್ಯೇಕವಾಗಿ ಸುತ್ತುವರಿಯಲ್ಪಡುವುದಿಲ್ಲ ವಾಸ್ತವವಾಗಿ ಇದು ನ್ಯೂಕ್ಲಿಯಾಯ್ಡ್ ದೇಹವಾಗಿ ಅಸ್ತಿತ್ವದಲ್ಲಿದೆ ಮತ್ತು DNA ಸಾಕಷ್ಟು ಸರಳವಾಗಿದೆ ಹಾಗಾದರೆ ಪ್ರೊಕಾರ್ಯೋಟ್ಗಳ ಅಡಿಯಲ್ಲಿ ಏನು ಬರುತ್ತದೆ ಪ್ರೊಕಾರ್ಯೋಟ್ಗಳು 2 ಪ್ರಮುಖ ಡೊಮೇನ್ಗಳನ್ನು ಒಳಗೊಂಡಿರುವ ಒಂದು ಗುಂಪು ಒಂದು ಬ್ಯಾಕ್ಟೀರಿಯಾ ಇನ್ನೊಂದು ಆರ್ಕಿಯಾ ಇದು ನನ್ನ ಹಿಂದಿನ ತರಗತಿಯಲ್ಲೂ ನಾನು ನಿಮಗೆ ಹೇಳಿದ್ದೇನೆ ಆದ್ದರಿಂದ ಇದು ಜೀವಿಗಳ 2 ಪ್ರಮುಖ ಗುಂಪುಗಳನ್ನು ಹೊಂದಿದೆ ಬ್ಯಾಕ್ಟೀರಿಯಾ ಮತ್ತು ಆರ್ಕಿಯಾ ಮೊದಲು ಬ್ಯಾಕ್ಟೀರಿಯಾವನ್ನು ನೋಡೋಣ ಈಗ ಬ್ಯಾಕ್ಟೀರಿಯಾವು ಮತ್ತೆ ಈ ಜೀವಿಗಳ ಒಂದು ದೊಡ್ಡ ವರ್ಗವಾಗಿದೆ ಮತ್ತು ಅವುಗಳಲ್ಲಿ ಕೆಲವು ಉದಾಹರಣೆಗೆ ಮೈಕೋಪ್ಲಾಸ್ಮಾಗಳು ತಿಳಿದಿರುವ ಚಿಕ್ಕ ಬ್ಯಾಕ್ಟೀರಿಯಾಗಳಾಗಿವೆ ಮತ್ತು ಅವುಗಳು ಸೆಲ್ ವಾಲ್ ಅನ್ನು ಹೊಂದಿಲ್ಲ ನೀವು ಈಗಾಗಲೇ ತಿಳಿದಿರುವ ಇತರ ಸಾಮಾನ್ಯ ಉದಾಹರಣೆಗಳೆಂದರೆ ನಿಮ್ಮ ಕರುಳಿನಲ್ಲಿ ನೀವು ಕಂಡುಕೊಳ್ಳುವ ಈ ಕಾಯಿಲ್E coli ವಾಸ್ತವವಾಗಿ ಡಿಟರ್ಜೆಂಟ್ಗಳನ್ನು ತಯಾರಿಸಲು ಬಳಸಲಾಗುವ ಹೆಚ್ಚಿನ ಕೈಗಾರಿಕಾ ಕಿಣ್ವಗಳು ಮತ್ತು ಮಾರ್ಜಕ ಕಂಪನಿಗಳು ಈ ಬ್ಯಾಸಿಲಸ್ನ ಕೆಲವು ಉತ್ಪನ್ನಗಳನ್ನು ಬಳಸುತ್ತವೆ ವಿಶೇಷವಾಗಿ ಪ್ರೋಟಿಯೇಸ್ಗಳು ಮತ್ತು ಕೆಲವು ಇತರ ಎನ್ಝೈಮ್ಗಳ ಗುಂಪು ಆದ್ದರಿಂದ ಬ್ಯಾಕ್ಟೀರಿಯಾವು ಅತಿದೊಡ್ಡ ವರ್ಗಗಳಲ್ಲಿ ಒಂದಾಗಿದೆ ಮತ್ತು ವಿಕಾಸದ ಹಾದಿಯಲ್ಲಿ ಎಲ್ಲೋ ಬ್ಯಾಕ್ಟೀರಿಯಾದೊಳಗೆ ನೀವು ಸೈನೋಬ್ಯಾಕ್ಟೀರಿಯಾ ಎಂದು ಕರೆಯಲ್ಪಡುವ ಅತ್ಯಂತ ವಿಶಿಷ್ಟವಾದ ಜೀವಿಯನ್ನು ನೋಡುತ್ತೀರಿ ನೀವು ಸೈನೋಬ್ಯಾಕ್ಟೀರಿಯಂನ ಪಳೆಯುಳಿಕೆ ದಾಖಲೆಗಳನ್ನು ಹೊಂದಿದ್ದೀರಿ ಅವುಗಳು ಇಂದಿಗೂ ಕಂಡುಬರುತ್ತವೆ ಮತ್ತು ಈ ಚಿತ್ರದಲ್ಲಿರುವಂತೆ ನೀವು ಕಂಡುಕೊಂಡಿದ್ದೀರಿ ನಾನು ಈ ಸ್ಲೈಡ್ನಲ್ಲಿ ನಿಮಗೆ ತೋರಿಸಿದಂತೆ ಇದು ಸ್ವಲ್ಪ ಹೆಚ್ಚು ಸಂಕೀರ್ಣವಾಗಿದೆ ಈ ಸೈನೋಬ್ಯಾಕ್ಟೀರಿಯಂ ಅಲ್ಲಿ ನೀವು ಗಮನಿಸಿದರೆ ಅದೇ ಸೆಲ್ ಮೆಂಬ್ರೇನ್ ಅನೇಕ ಮೆಂಬ್ರೇನ್ಗಳಾಗಿ ಮರುಕಳಿಸುತ್ತಲೇ ಇರುತ್ತದೆ ಮತ್ತು ಅದು ಕೇವಲ ಒಂದು ಗಡಿಯಾಗಿರುವ ಸೆಲ್ ಮೆಂಬ್ರೇನ್ ಅಲ್ಲ ಸೆಲ್ ಮೆಂಬ್ರೇನ್ ಮಡಚುತ್ತಲೇ ಇರುತ್ತದೆ ಮತ್ತು ಅದು ಇವುಗಳಲ್ಲಿದೆ ಸೆಲ್ ಮೆಂಬ್ರೇನ್ ಜೀವಿಯು ಸೌರ ಶಕ್ತಿ ಅಥವಾ ಸೂರ್ಯನ ಬೆಳಕನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವ ಅತ್ಯಂತ ಪ್ರಮುಖವಾದ ವರ್ಣದ್ರವ್ಯವನ್ನು ಹೊಂದಿದೆ ಆದ್ದರಿಂದ ಇಂದು ತಿಳಿದಿರುವ ವಿಷಯವೆಂದರೆ ಸೈನೋಬ್ಯಾಕ್ಟೀರಿಯಂ ಹೆಚ್ಚು ಸಂಕೀರ್ಣವಾದವುಗಳಲ್ಲಿ ಒಂದಾದರೂ ಕಾರ್ಬನ್ ಡೈಆಕ್ಸೈಡ್ ಸಾರಜನಕ ಮತ್ತು ನೀರಿನಂತಹ ಬರಿಯ ಸಂಪನ್ಮೂಲಗಳ ಮೇಲೆ ಬದುಕಬಲ್ಲದು ಮತ್ತು ಇದು ಈ ಬ್ಯಾಕ್ಟೀರಿಯಾಗಳ ಗುಂಪು ಏಕೆಂದರೆ ಸೂರ್ಯನ ಬೆಳಕನ್ನು ಸೆರೆಹಿಡಿಯುವ ಮತ್ತು ಸೌರ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಮರ್ಥ್ಯದಿಂದಾಗಿ ಗ್ಲೂಕೋಸ್ ಮತ್ತು ಶುಗರ್ಗಳು ಇಂದಿನ ಸಸ್ಯಗಳ ಅನ್ಸೆಸ್ಟಾರ್ಗಳು ಎಂದು ನಂಬಲಾಗಿದೆ ಆದ್ದರಿಂದ ಇದು ತುಂಬಾ ಸರಳವಾದ ಜೀವಿಯಾಗಿದ್ದರೂ DNA ನಿಜವಾಗಿಯೂ ಸಂಕೀರ್ಣವಾಗಿಲ್ಲ ಎಂದು ನೀವು ಕಂಡುಕೊಳ್ಳುತ್ತೀರಿ ಭೂಮಿಯ ಇತಿಹಾಸದ ಅವಧಿಯಲ್ಲಿ ಇದು ಇನ್ನೂ ವಿಕಸನಗೊಂಡಿದೆ ಮತ್ತು ಅದು ಸೌರ ಶಕ್ತಿಯನ್ನು ಬಳಸಿಕೊಳ್ಳುವ ಮತ್ತು ಅದನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವ ಪರಿಸ್ಥಿತಿಗೆ ಬಂದಿದೆ ಮತ್ತು ಆದ್ದರಿಂದ ಇಂದಿನ ಸಸ್ಯಗಳ ಅನ್ಸೆಸ್ಟಾರ್ ಎಂದು ನಂಬಲಾಗಿದೆ ಆರ್ಕಿಯಾ ಬಗ್ಗೆ ಇನ್ನಷ್ಟು ಈಗ ಆರ್ಕಿಯಾವು ಪ್ರೊಕಾರ್ಯೋಟ್ಗಳ ಮತ್ತೊಂದು ವಿಶಿಷ್ಟ ಗುಂಪಾಗಿದೆ ಮತ್ತು ಬ್ಯಾಕ್ಟೀರಿಯಾದಂತೆಯೇ ಅವು ಏಕಕೋಶೀಯವಾಗಿವೆ ಅವು ಅಸೆಕ್ಷುಯಲ್ ರೆಪ್ರೊಡ್ಯೂಕ್ಷನ್ ಅನ್ನು ತೋರಿಸುತ್ತವೆ ಆದರೆ ಜೀವಂತ ಜೀವಿಗಳ ಈ ನಿರ್ದಿಷ್ಟ ಡೊಮೇನ್ಗೆ ಸವಾಲಾಗಿರುವುದು ಏನೆಂದರೆ ಅವೆಲ್ಲವೂ ಬಿಸಿನೀರಿನ ಬುಗ್ಗೆಗಳು ಜ್ವಾಲಾಮುಖಿ ಸ್ಫೋಟಗಳು ಆಳವಾದ ಸಮುದ್ರದ ತಳದಲ್ಲಿ ಅಥವಾ ಹೆಚ್ಚು ಆಮ್ಲೀಯ ಅಥವಾ ಹೆಚ್ಚಿನ ಉಪ್ಪಿನಂಶವಿರುವ ಸರೋವರಗಳಂತಹ ಅತ್ಯಂತ ತೀವ್ರವಾದ ಹ್ಯಾಬಿಟಟ್ ಗಳಲ್ಲಿ ಕಂಡುಬರುತ್ತವೆ ಮತ್ತು ನೀವು ಅವುಗಳನ್ನು ಈ ನೈಸರ್ಗಿಕ ಪರಿಸರದಲ್ಲಿ ನೋಡುತ್ತಿದ್ದರೂ ನೀವು ಪ್ರಯೋಗಾಲಯದಲ್ಲಿ ಅವುಗಳನ್ನು ಪ್ರತ್ಯೇಕಿಸಲು ಮತ್ತು ಬೆಳೆಸಲು ಪ್ರಯತ್ನಿಸಿದಾಗ ಮತ್ತು ನೀವು ಅದನ್ನು ಅಧ್ಯಯನ ಮಾಡಲು ಪ್ರಯತ್ನಿಸಿದಾಗ ಅದು ಹೆಚ್ಚು ಯಶಸ್ವಿಯಾಗಲಿಲ್ಲ ಎಂದು ನೀವು ಕಂಡುಕೊಳ್ಳುತ್ತೀರಿ ಮತ್ತು ಆದ್ದರಿಂದ ನಮಗೆ ಅವುಗಳ ಬಗ್ಗೆ ಹೆಚ್ಚು ತಿಳಿದಿಲ್ಲ ಆದರೆ ನೀವು ಇನ್ನೂ ಕೆಲವು ವಿಷಯಗಳನ್ನು ಕಂಡುಕೊಂಡಿದ್ದೀರಿ ಮತ್ತು ಅವುಗಳ ನ್ಯೂಕ್ಲಿಯಿಕ್ ಆಮ್ಲಗಳನ್ನು ಅವು ಬೆಳೆಯುವ ಪರಿಸರದಿಂದ ಕನಿಷ್ಠ ಪಕ್ಷ ಪ್ರತ್ಯೇಕಿಸುವ ನಮ್ಮ ಸಾಮರ್ಥ್ಯಕ್ಕೆ ಧನ್ಯವಾದಗಳು ಆದ್ದರಿಂದ ನೀವು ಬಿಸಿನೀರಿನ ಬುಗ್ಗೆ ನೀರನ್ನು ತೆಗೆದುಕೊಂಡು ಅಲ್ಲಿಂದ DNA ಮತ್ತು RNA ಆಗಿರುವ ನ್ಯೂಕ್ಲಿಯಿಕ್ ಆಮ್ಲಗಳನ್ನು ಪ್ರತ್ಯೇಕಿಸಲು ಪ್ರಯತ್ನಿಸಿದರೆ ಮತ್ತು ಅದನ್ನು ಅಧ್ಯಯನ ಮಾಡಿದರೆ ಈ ಜೀವಿಗಳು ಹೇಗೆ ಮತ್ತು ಅವು ಯಾವ ಸಾಮರ್ಥ್ಯ ಹೊಂದಿವೆ ಎಂಬುದರ ಒಳನೋಟವನ್ನು ನೀವು ಪಡೆಯುತ್ತೀರಿ ಈ ಆರ್ಕಿಯಾಗಳ ಬಗ್ಗೆ ನಮಗೆ ತಿಳಿದಿರುವುದೇನೆಂದರೆ ಅವು ಪ್ರೊಕಾರ್ಯೋಟ್ಗಳಿಗಿಂತ ಭಿನ್ನವಾಗಿವೆ ಏಕೆಂದರೆ ಅವು ವಿಪರೀತ ಪರಿಸರದಲ್ಲಿ ಬೆಳೆಯುತ್ತವೆ ಮತ್ತು ಆದ್ದರಿಂದ ಬದುಕಲು ನಿರ್ವಹಿಸುತ್ತಿವೆ ಮತ್ತು ಅವು ಮೀಥೇನ್ ಉತ್ಪಾದಿಸುವ ಸಾಮರ್ಥ್ಯದಂತಹ ಸಾಮರ್ಥ್ಯಗಳನ್ನು ತೋರಿಸುತ್ತವೆ ಆದ್ದರಿಂದ ಅವುಗಳನ್ನು ಮೆಥನೋಜೆನ್ಗಳು ಎಂದು ಕರೆಯಲಾಗುತ್ತದೆ ಅವರು ಹೆಚ್ಚಿನ ಉಪ್ಪಿನಲ್ಲಿ ಬದುಕುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಹಾಲೊ ಎಂದರೆ ಉಪ್ಪು ಫಿಲೆ ಎಂದರೆ ಪ್ರೀತಿ ಇದನ್ನೇ ಉಪ್ಪು ಪ್ರೀತಿಸುವ ಜೀವಿಗಳು ಎಂದು ಕರೆಯಲಾಗುತ್ತದೆ ಹೆಚ್ಚಿನ ಉಪ್ಪಿನಂಶವನ್ನು ಹೊಂದಿರುವ ಸರೋವರಗಳು ಮತ್ತು ಕೊಳಗಳಲ್ಲಿ ಅವುಗಳು ಬೆಳೆಯಬಹುದು ಆಮ್ಲೀಯ pH ಅನ್ನು ಹೆಚ್ಚು ಪ್ರೀತಿಸುವ ಆಸಿಡೋಫೈಲ್ಗಳು ಇವೆ ಮತ್ತು ಅವು ಆಮ್ಲೀಯ ಪರಿಸ್ಥಿತಿಗಳಲ್ಲಿ ಮಾತ್ರ ಬದುಕುತ್ತವೆ ಮತ್ತು ನಂತರ ನೀವು ಉಷ್ಣ ದ್ವಾರಗಳಲ್ಲಿ ಬೆಳೆಯುವ ಸೂಕ್ಷ್ಮಜೀವಿಗಳನ್ನು ಹೊಂದಿದ್ದೀರಿ ಮತ್ತು ಆದ್ದರಿಂದ ಇದನ್ನು ಥರ್ಮೋಫೈಲ್ಸ್ ಎಂದು ಕರೆಯಲಾಗುತ್ತದೆ ಈಗ ಅವು ಏಕೆ ಮುಖ್ಯವಾಗಿವೆ ಅಂದರೆ ನೀವು ಕೈಗಾರಿಕಾ ಸೆಟಪ್ ಹೊಂದಿದ್ದರೆ ಮತ್ತು ನೀವು ಕೆಲವು ರಾಸಾಯನಿಕ ಪರಿವರ್ತನೆ ಪ್ರಕ್ರಿಯೆಯನ್ನು ಹುಡುಕುತ್ತಿದ್ದರೆ ಅನೇಕ ಬಾರಿ ವೇಗವರ್ಧಕಗಳು ಅಥವಾ ಎನ್ಝೈಮ್ ಇರುತ್ತವೆ ಎಂದು ನೀವು ಆಶ್ಚರ್ಯ ಪಡುತ್ತೀರಿ ಎಂದು ಯಾರೂ ಊಹಿಸುವುದಿಲ್ಲ ಈ ಕೆಲವು ಕೈಗಾರಿಕಾ ಪ್ರಕ್ರಿಯೆಗಳಲ್ಲಿ ಬಳಸಲಾಗುತ್ತದೆ ಶಾಖ ನಿರೋಧಕವಾಗಿರಬೇಕಾದರೆ ಸಾಮಾನ್ಯವಾಗಿ ಥರ್ಮೋಫೈಲ್ಗಳಂತಹ ಜೀವಿಗಳ ಗುಂಪಿನಿಂದ ಪಡೆಯಲಾಗುತ್ತದೆ ಜೀವಿಗಳ ಈ ಗುಂಪುಗಳು ವಿಪರೀತ ಪರಿಸ್ಥಿತಿಗಳಲ್ಲಿ ಬೆಳೆಯುವುದರಿಂದ ಅವುಗಳಿಂದ ಪ್ರಮುಖ ಎನ್ಝೈಮ್ಗಳು ಮತ್ತು ರಿಏಜೆಂಟ್ಗಳನ್ನು ಪ್ರತ್ಯೇಕಿಸಲು ಮತ್ತು ಮಾನವ ಪ್ರಯೋಜನಕ್ಕಾಗಿ ಅದನ್ನು ಬಳಸಲು ಸಾಧ್ಯವಿದೆ ಮತ್ತೊಂದು ಆಸಕ್ತಿದಾಯಕ ವೈಶಿಷ್ಟ್ಯವೆಂದರೆ ಆರ್ಕಿಯಾ ಬಗ್ಗೆ ನಮಗೆ ಸಾಕಷ್ಟು ಪುರಾವೆಗಳಿವೆ ನೀವು ಕೆಲವು ಜೀನ್ಗಳು ಮತ್ತು ಕೆಲವು ಮೆಟಾಬೋಲಿಕ್ ಮಾರ್ಗಗಳನ್ನು ಹೋಲಿಸಲು ಪ್ರಯತ್ನಿಸಿದಾಗ ಆರ್ಕಿಯಾದಲ್ಲಿ ಕಂಡುಬರುವ ಮೆಟಾಬೋಲಿಕ್ನ ಕೆಲವು ಮಾರ್ಗಗಳು ಮತ್ತು ಜೀನ್ಗಳು ಇತರ ಉನ್ನತ ಮಟ್ಟದ ಜೀವಿಗಳಿಗಿಂತ ಯುಕ್ಯಾರಿಯೋಟ್ಗಳು ಬಹಳ ಹತ್ತಿರದಲ್ಲಿ ಕಂಡುಬರುತ್ತವೆ ಆದ್ದರಿಂದ ಉದಾಹರಣೆಗೆ ನೀವು ಪ್ರತಿಲೇಖನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಎನ್ಝೈಮ್ಗಳನ್ನು ನೋಡಲು ಹೋದರೆ ಈಗ ಇದು ಒಂದು ಪ್ರಕ್ರಿಯೆಯಾಗಿದ್ದು ಇದರಲ್ಲಿ DNA ಅಲ್ಲಿ ಕೋಡ್ ಮಾಡಲಾದ ಜೆನೆಟಿಕ್ ಮಾಹಿತಿಯು ಮಧ್ಯವರ್ತಿ ಹಂತ ಅಥವಾ RNA ಆಗಿ ಪರಿವರ್ತನೆಗೊಳ್ಳುತ್ತದೆ ಮತ್ತು ನಂತರ ಅನುವಾದ ಪ್ರಕ್ರಿಯೆಯಲ್ಲಿ ತೊಡಗಿರುವ ಎನ್ಝೈಮ್ಗಳು ಸಹ ಮುಂದಿನ ಮುಂದಿನ ಹಂತವಾಗಿದ್ದು ಮಾಹಿತಿಯು ನಂತರ ಪಡೆಯುತ್ತದೆ ಹಾದುಹೋಗುತ್ತದೆ ಮತ್ತು RNA ಯಿಂದ ಪ್ರೋಟೀನ್ ಆಗಿ ಡಿಕೋಡ್ ಆಗುತ್ತದೆ ಆರ್ಕಿಯಾ ಅಲ್ಲಿನ ಈ 2 ಪ್ರಕ್ರಿಯೆಗಳಲ್ಲಿ ಒಳಗೊಂಡಿರುವ ಎನ್ಝೈಮ್ಗಳು ಇಂದಿನ ಯುಕ್ಯಾರಿಯೋಟ್ಗಳ ಉನ್ನತ ಮಟ್ಟದ ಜೀವಿಗಳಿಗೆ ಹೋಲುತ್ತವೆ ಎಂದು ನೀವು ಕಂಡುಕೊಂಡಿದ್ದೀರಿ ಆದ್ದರಿಂದ ನಾವು ಈ ಇನ್ನೊಂದು ಆಸಕ್ತಿದಾಯಕ ಅಂಶವನ್ನು ನೋಡೋಣ ಸುಮಾರು 3 8 ಶತಕೋಟಿ ವರ್ಷಗಳ ಹಿಂದೆ ಈ ಹಂತದಲ್ಲಿ ಜೀವವು ಎಲ್ಲೋ ವಿಕಸನಗೊಂಡಿತು ಎಂದು ನಾನು ಮೊದಲೇ ಹೇಳಿದ್ದೆ ಏಕೆಂದರೆ ಅಲ್ಲಿ ನಾವು ಆರಂಭಿಕ ಪಳೆಯುಳಿಕೆ ದಾಖಲೆಗಳನ್ನು ನೋಡುತ್ತೇವೆ ಮತ್ತು ಕುತೂಹಲಕಾರಿ ಮತ್ತು ಬದಲಿಗೆ ಗೊಂದಲದ ಸಂಗತಿಯೆಂದರೆ ಪ್ರೊಕಾರ್ಯೋಟ್ಗಳು ವಿಕಸನಗೊಂಡಿವೆ ಮತ್ತು ವಿಕಸನಗೊಳ್ಳಲು ಇಂದು ನಮ್ಮ ತಿಳುವಳಿಕೆಯಂತೆ ಜೀವಿಗಳ ಮೊದಲ ಗುಂಪಾಗಿದ್ದರೂ ಅವು ಇಂದಿನವರೆಗೂ ಉಳಿದುಕೊಂಡಿವೆ ಆದ್ದರಿಂದ ನಾವು ಅದನ್ನು ಸರಳವಾದ ರಚನೆಯನ್ನು ಹೊಂದಿದ್ದೇವೆ ಎಂದು ಕರೆಯುತ್ತೇವೆ ಏಕೆಂದರೆ ಅವುಗಳು ಕೇವಲ ಒಂದೇ ವೃತ್ತಾಕಾರದ DNA ಅನ್ನು ಹೊಂದಿದ್ದು ಅವು ಅಸೆಕ್ಷುಯಲ್ ರೆಪ್ರೊಡ್ಯೂಕ್ಷನ್ ಅನ್ನು ಮಾಡುತ್ತವೆ ಆದರೆ ನೀವು ಕಂಡುಕೊಂಡ ಈ ಜೀವಿಗಳ ಗುಂಪು ಕಳೆದ 3 ಶತಕೋಟಿ ಅಥವಾ ವರ್ಷಗಳಲ್ಲಿ ಭೂಮಿಯು ಅನುಭವಿಸಬೇಕಾದ ಸ್ಲಾಟ್ಗಳನ್ನು ಮೀರಿ ಉಳಿದುಕೊಂಡಿದೆ ಬದುಕಲು ಮತ್ತು ಅಭಿವೃದ್ಧಿ ಹೊಂದಲು ಮುಂದುವರಿಯುತ್ತದೆ ಈಗ ಅದು ಹೇಗೆ ಸಾಧ್ಯ ಈಗ ನೋಡಲು ಬಹಳ ಆಸಕ್ತಿದಾಯಕ ವಿಷಯವಾಗಿದೆ ಮತ್ತು ಇದು ಸಾಧ್ಯ ಎಂದು ನಾವು ಭಾವಿಸುವ ಕಾರಣವೇನೆಂದರೆ ಈ ಜೀವಿಗಳು ಅಸೆಕ್ಷುಯಲ್ ರೆಪ್ರೊಡ್ಯೂಕ್ಷನ್ ಅನ್ನು ಮಾಡದಿದ್ದರೂ ಅವು ವಿಭಿನ್ನತೆಯನ್ನು ಪಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿವೆ ಮತ್ತು ಅವರು ಇದನ್ನು ಹೋರಿಝೋನ್ಟಲ್ ಜೀನ್ ಟ್ರಾನ್ಸ್ಫರ್ ಎಂದು ಕರೆಯುವ ಪ್ರಕ್ರಿಯೆಯಿಂದ ಮಾಡುತ್ತಾರೆ ಹಾಗಾದರೆ ಏನಾಗುತ್ತದೆ ನಾವು ಈ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಪ್ರೊಕಾರ್ಯೋಟ್ಗಳಲ್ಲಿ ಈ ಹಾರಿಜಾಂಟಲ್ ಜೀನ್ ಟ್ರಾನ್ಸ್ಫರ್ನ 3 ಪ್ರಮುಖ ರೂಪಗಳಿವೆ ಕಾನ್ಜುಗೇಷನ್ ಪ್ರಕ್ರಿಯೆ ಇದರಲ್ಲಿ ಇದು ಒಂದು ಬ್ಯಾಕ್ಟೀರಿಯಾ ಮತ್ತು ಇದು ಇನ್ನೊಂದು ಬ್ಯಾಕ್ಟೀರಿಯಾ ಎಂದು ಭಾವಿಸೋಣ ಮತ್ತು ಎರಡನೆಯ ಬ್ಯಾಕ್ಟೀರಿಯಾಕ್ಕೆ ಮೊದಲ ಬ್ಯಾಕ್ಟೀರಿಯಾದ ಕೆಲವು ಅನುಕೂಲಕರ ಲಕ್ಷಣಗಳು ಬೇಕಾಗುತ್ತವೆ ಆದ್ದರಿಂದ ಏನಾಗುತ್ತದೆ ಎಂದರೆ 2 ಬ್ಯಾಕ್ಟೀರಿಯಾಗಳು ಒಟ್ಟಿಗೆ ಸೇರುತ್ತವೆ ಮತ್ತು ಅವುಗಳ ಮೆಂಬ್ರೇನ್ಗಳ ಮೂಲಕ ಸಂಪರ್ಕಿಸುತ್ತವೆ ಮತ್ತು ಅವು ಮೆಂಬ್ರೇನ್ಗಳ ಮೂಲಕ ಏಕೆ ಸಂಪರ್ಕಿಸಲು ಸಾಧ್ಯವಾಗುತ್ತದೆ ಎಂದು ನಾನು ನಿಮಗೆ ನಂತರ ಹೇಳುತ್ತೇನೆ ಏಕೆಂದರೆ ಅದು ಬಯೋಲಾಜಿಕಲ್ ಮೆಂಬ್ರೇನ್ಗಳ ನಿರ್ದಿಷ್ಟ ಆಸ್ತಿಯಾಗಿದೆ ನಾವು ಸ್ವಲ್ಪ ಸಮಯದ ನಂತರ ಅದಕ್ಕೆ ಬರುತ್ತೇವೆ ಮತ್ತು ಅವರು ಈ ಸಂಪರ್ಕವನ್ನು ರೂಪಿಸುತ್ತಾರೆ ಮತ್ತು ನಂತರ ಅನುಕೂಲಕರ ವೈಶಿಷ್ಟ್ಯಗಳನ್ನು ರವಾನಿಸಲಾಗುತ್ತದೆ ನೀವು ಗಮನದಲ್ಲಿಟ್ಟುಕೊಳ್ಳಿ ಎಲ್ಲಾ ವೈಶಿಷ್ಟ್ಯಗಳನ್ನು ಅಲ್ಲ ಅಗತ್ಯವಿರುವ ವೈಶಿಷ್ಟ್ಯಗಳನ್ನು ಡೋನರ್ ಸೆಲ್ನಿಂದ ರಿಸಿಪಿಎಂಟ್ ಸೆಲ್ಗೆ ರವಾನಿಸಬಹುದು ಆದ್ದರಿಂದ ಈ ಪ್ರಕ್ರಿಯೆಯನ್ನು ನೀವು ಕಾನ್ಜುಗೇಷನ್ ಎಂದು ಕರೆಯುತ್ತೀರಿ ಮತ್ತು ಆ ಅನುಕೂಲಕರ ಪಾತ್ರವನ್ನು ನಂತರ ಬ್ಯಾಕ್ಟೀರಿಯಾ 2 ಸ್ವಾಧೀನಪಡಿಸಿಕೊಳ್ಳುತ್ತದೆ ಮತ್ತು ಬ್ಯಾಕ್ಟೀರಿಯಾ2 ವಿಭಜನೆಯಾಗುತ್ತದೆ ಇದು ಈ ಅನುಕೂಲಕರ ಪಾತ್ರಗಳನ್ನು ತನ್ನ ಮಗಡಾಟರ್ ಸೆಲ್ಗೆ ರವಾನಿಸುತ್ತದೆ ಈ ಬದಲಾವಣೆಗೆ ಕಾರಣವಾಗುವ ಹಾರಿಜಾಂಟಲ್ ಜೀನ್ ಟ್ರಾನ್ಸ್ಫರ್ನ ಇನ್ನೊಂದು ರೂಪವು ರೂಪಾಂತರದ ಪ್ರಕ್ರಿಯೆಯಾಗಿದೆ ಈಗ ನೀವು ನೆರೆಹೊರೆಯಲ್ಲಿ ವಾಸಿಸುವ 2 ಬ್ಯಾಕ್ಟೀರಿಯಾಗಳನ್ನು ಹೊಂದಿರುವಿರಿ ಎಂದು ಮತ್ತೊಮ್ಮೆ ಊಹಿಸಿ ಬ್ಯಾಕ್ಟೀರಿಯಾ1 ಮತ್ತು ಬ್ಯಾಕ್ಟೀರಿಯಾ2 ಈಗ ಬ್ಯಾಕ್ಟೀರಿಯಾ 2 ಬದುಕಲು ಅಗತ್ಯವಿದೆ ಮತ್ತು ಕೆಲವು ವಿಚಿತ್ರ ಕಾರಣಗಳಿಗಾಗಿ ಬ್ಯಾಕ್ಟೀರಿಯಾ 1 ಸತ್ತಿದೆ ಮತ್ತು ಅದು ಸಾಯುತ್ತಿದ್ದಂತೆ ಅದರ ಎಲ್ಲಾ ವಸ್ತುಗಳು ವಿಭಜನೆಯಾಗುತ್ತವೆ ಮತ್ತು ನಂತರ ಅದರ DNA ವಿಭಜನೆಯಾಗುತ್ತದೆ ಬ್ಯಾಕ್ಟೀರಿಯಾ 2 DNA ಯ ಕೆಲವು ಉಪಯುಕ್ತ ತುಣುಕುಗಳನ್ನು ಕಂಡುಕೊಳ್ಳುತ್ತದೆ ಅದು ಸ್ವಾಧೀನಪಡಿಸಿಕೊಂಡರೆ ಅದು ಬದುಕುಳಿಯುವ ಪ್ರಯೋಜನವನ್ನು ನೀಡುತ್ತದೆ ಅದು ಕೆಲವು ಅನುಕೂಲಕರವಾದ DNA ತುಣುಕುಗಳನ್ನು ಆರಿಸಿಕೊಳ್ಳುತ್ತದೆ ಇಲ್ಲಿ ನಿಮಗೆ ನೆನಪಿರಲಿ ಈ ಬ್ಯಾಕ್ಟೀರಿಯಾವು ಕಾನ್ಜುಗೇಷನ್ ಪ್ರಕ್ರಿಯೆಗಿಂತ ಭಿನ್ನವಾಗಿ ಈಗಾಗಲೇ ಸತ್ತಿದೆ ಈಗ ಅಂತಹ ಸಂದರ್ಭದಲ್ಲಿ ರಿಸಿಪಿಎಂಟ್ ಮತ್ತೆ ಹೆಚ್ಚುವರಿ DNA ಅಥವಾ ಅದರ ಪರಿಸರದಲ್ಲಿ ತೇಲುತ್ತಿರುವ DNA ಯಿಂದ ಅನುಕೂಲಕರ ಅಕ್ಷರಗಳನ್ನು ಸ್ವೀಕರಿಸುತ್ತಾರೆ ಈ ಪ್ರಕ್ರಿಯೆಯನ್ನು ನೀವು ಟ್ರಾನ್ಸ್ಫರ್ಮೇಷನ್ ಎಂದು ಕರೆಯುತ್ತೀರಿ ಮತ್ತು ಮೂರನೆಯ ರೂಪವು ಟ್ರಾನ್ಸ್ಡಕ್ಷನ್ ಆಗಿದ್ದು ಇದರಲ್ಲಿ ವೈರಸ್ ಮತ್ತು ಬ್ಯಾಕ್ಟೀರಿಯಾದ ನಡುವೆ ಜೆನೆಟಿಕ್ ಮಾಹಿತಿಯು ನಡೆಯುತ್ತಿದೆ ಆದ್ದರಿಂದ ಈ ಜೀವಿಗಳ ಗುಂಪು ಅಸೆಕ್ಷುಯಲಿ ಸಂತಾನೋತ್ಪತ್ತಿ ಮಾಡಿದರೂ ಮತ್ತು ಅವರು ತಮ್ಮ ಸಂಪೂರ್ಣ ಪ್ರಾಮಾಣಿಕತೆಯಿಂದ ಸಂಪೂರ್ಣ ಜೀನ್ಗಳನ್ನು ಡಾಟರ್ ಸೆಲ್ಗಳಂತೆಯೇ ರವಾನಿಸಲು ಪ್ರಯತ್ನಿಸುತ್ತಾರೆ ಪರಿಸರದಲ್ಲಿ ಬದಲಾವಣೆಯನ್ನು ಪಡೆಯಲು ಅಗತ್ಯವಿದ್ದರೆ ಅವು ಪ್ರಕ್ರಿಯೆಗೆ ಒಳಗಾಗುತ್ತವೆ ಹಾರಿಜಾಂಟಲ್ ಜೀನ್ ಟ್ರಾನ್ಸ್ಫರ್ ಕಾನ್ಜುಗೇಷನ್ ಟ್ರಾನ್ಸ್ಫರ್ಮೇಷನ್ ಅಥವಾ ಟ್ರಾನ್ಸ್ಡಕ್ಷನ್ ಪ್ರಕ್ರಿಯೆಯ ಮೂಲಕ ಮತ್ತು ಆದ್ದರಿಂದ ಈ ಗುಂಪಿನ ಜೀವಿಗಳು ದೀರ್ಘಕಾಲ ಬದುಕಲು ನಿರ್ವಹಿಸುತ್ತಿವೆ ಏಕೆಂದರೆ ಅವು ಬಹುಶಃ ಡಿಪ್ಲಾಯ್ಡ್ ಜೀವಿಗಳಿಗಿಂತ ವ್ಯತ್ಯಾಸಗಳಿಗೆ ಹೆಚ್ಚು ಸ್ನೇಹಪರವಾಗಿವೆ ಹಾಗಾದರೆ ನಾವು ವೈರಸ್ಗಳ ಕೊನೆಯ ಗುಂಪಿಗೆ ಬರೋಣ ಈಗ 19 ನೇ ಶತಮಾನದ ಅಂತ್ಯದ ವೇಳೆಗೆ ಮತ್ತು ಪೆನ್ಸಿಲಿನ್ ಆವಿಷ್ಕಾರಕ್ಕೆ ಧನ್ಯವಾದಗಳು ಹೆಚ್ಚು ಕಡಿಮೆ ಜನರು ಅಥವಾ ವಿಜ್ಞಾನಿಗಳು ಬ್ಯಾಕ್ಟೀರಿಯಾವು ಭೂಮಿಯ ಮೇಲಿನ ಅತ್ಯಂತ ಚಿಕ್ಕ ಜೀವಿಗಳು ಎಂದು ಭಾವಿಸಿದ್ದಾರೆ ಆದರೆ ನಂತರ ಬ್ಯಾಕ್ಟೀರಿಯಾದಿಂದ ವಿವರಿಸಲಾಗದ ಕೆಲವು ರೋಗಗಳು ಇದ್ದವು ವಿಶೇಷವಾಗಿ ತಂಬಾಕು ಸಸ್ಯಗಳಲ್ಲಿನ ತಂಬಾಕು ಮೊಸಾಯಿಕ್ ರೋಗ ತಂಬಾಕು ಸಸ್ಯಗಳಲ್ಲಿ ಈ ತಂಬಾಕು ಮೊಸಾಯಿಕ್ ಕಾಯಿಲೆಗೆ ಕಾರಣವೇನು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವ ರಷ್ಯಾದ ವಿಜ್ಞಾನಿ ಡಿಮಿಟ್ರಿ ಇವನೊವ್ಸ್ಕಿಯ ಪ್ರಯತ್ನ ಈಗ ಅದು ಸೋಂಕಿತ ಸಸ್ಯದ ರಸವನ್ನು ತೆಗೆದುಕೊಂಡು ಅದನ್ನು ಅನೇಕ ಫಿಲ್ಟರ್ಗಳ ಮೂಲಕ ರವಾನಿಸಿತು ಆ ಸಮಯದಲ್ಲಿ ತಿಳಿದಿರುವ ಚಿಕ್ಕ ಬ್ಯಾಕ್ಟೀರಿಯಾಗಳು ಫಿಲ್ಟರ್ ಮೂಲಕ ಹಾದುಹೋಗುವುದಿಲ್ಲ ಎಂದು ಕರೆಯಲ್ಪಡುವ ಬ್ಯಾಕ್ಟೀರಿಯಾ ಫ್ರೀ ಫಿಲ್ಟ್ರೇಟ್ ಅನ್ನು ಸಂಗ್ರಹಿಸಿ ಅದನ್ನು ಸೋಂಕಿತವಲ್ಲದ ಸಸ್ಯದ ಮೇಲೆ ಇರಿಸಿ ಮತ್ತು ಅದು ಏನು ತಿಳಿದಿರುವ ಎಲ್ಲಾ ಬ್ಯಾಕ್ಟೀರಿಯಾದ ರೂಪಗಳನ್ನು ತೊಡೆದುಹಾಕಿದರೂ ಫಿಲ್ಟ್ರೇಟ್ ಇನ್ನೂ ಹೊಸ ಸಸ್ಯವನ್ನು ಸೋಂಕು ತರಲು ಸಾಧ್ಯವಾಯಿತು ಎಂದು ಕಂಡುಬಂದಿದೆ ನಂತರ ಅದನ್ನು ವೆಂಡಾಲ್ ಸ್ಟಾನ್ಲಿ ಅರಿತುಕೊಂಡರು ಅವರು ಇಲ್ಲಿರುವುದನ್ನು ಸ್ಫಟಿಕೀಕರಿಸಲು ಪ್ರಯತ್ನಿಸಿದಾಗ ಇವುಗಳು ಸ್ಫಟಿಕೀಕರಣದ ಸಾಮರ್ಥ್ಯವನ್ನು ಹೊಂದಿರುವ ಕಣಗಳಂತಹ ಕೆಲವು ಪ್ರೋಟೀನ್ಗಳಾಗಿವೆ ಮತ್ತು ಕಣಗಳಂತಹ ಈ ಪ್ರೋಟೀನ್ಗಳು ತಮ್ಮದೇ ಆದ ರೀತಿಯಲ್ಲಿ ಪುನರಾವರ್ತಿಸಲು ಸಾಧ್ಯವಿಲ್ಲ ಎಂದು ಅವರು ಕಂಡುಕೊಂಡರು ಆದ್ದರಿಂದ ಒಂದು ಅರ್ಥದಲ್ಲಿ ಅವರು ಸಂಪೂರ್ಣವಾಗಿ ಜೀವಂತವಾಗಿಲ್ಲ ಆದರೆ ಅವರು ಜೀವಂತ ಜೀವಿಗಳಿಗೆ ಸೋಂಕು ತಗುಲಿದಾಗ ಅವರು ತಮ್ಮ ಜೆನೆಟಿಕ್ ಪುನರಾವರ್ತನೆಯ ಪ್ರಕ್ರಿಯೆಯನ್ನು ಪ್ರಾರಂಭಿಸಬಹುದು ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅವುಗಳನ್ನು ಪ್ರಚಾರ ಮಾಡಲು ಅವರು ಮತ್ತೊಂದು ಜೀವಿಗಳಿಗೆ ಸೋಂಕು ತಗುಲಿಸಬೇಕು ಮತ್ತು ಆದ್ದರಿಂದ ಓಬಿಲಿಗೇಟರೀ ಪ್ಯಾರಾಸೈಟ್ಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ವೈರಸ್ಗಳು ಬ್ಯಾಕ್ಟೀರಿಯಾಕ್ಕಿಂತ ಚಿಕ್ಕದಾಗಿದೆ ವಾಸ್ತವವಾಗಿ ನ್ಯಾನೊ ಮೀಟರ್ ವ್ಯಾಪ್ತಿಯಲ್ಲಿ ಮತ್ತು ಆದ್ದರಿಂದ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕದ ಆಗಮನದವರೆಗೆ ಅವುಗಳನ್ನು ಬಹಳ ಸಮಯದವರೆಗೆ ಕಂಡುಹಿಡಿಯಲಾಗಲಿಲ್ಲ ಮತ್ತು ನಾನು ಹೇಳಿದಂತೆ ಬ್ಯಾಕ್ಟೀರಿಯಾ ಮತ್ತು ಹೆಚ್ಚಿನ ಜೀವಿಗಳಿಗಿಂತ ಭಿನ್ನವಾಗಿ ಈ ಕಣಗಳು ಪ್ರೋಟೀನ್ ಕೋಟ್ನಿಂದ ಸುತ್ತುವರಿದ ಆನುವಂಶಿಕ ಮೆಟೀರಿಯಲ್ ಅನ್ನು ಉಳಿಸಿಕೊಳ್ಳುತ್ತವೆ ಉದಾಹರಣೆಗೆ ಇದು DNA ಆಗಿದ್ದರೆ ಅಥವಾ RNA ಆಗಿರಬಹುದು ಅದು ಕೇವಲ ಪ್ರೋಟೀನ್ ಕೋಟ್ ಅಲ್ಲಿ ಸುತ್ತುವರಿಯಲ್ಪಟ್ಟಿದೆ ಆದರೆ ತನ್ನದೇ ಆದ ಮೇಲೆ ಇದು ಜೀವಂತ ಜೀವಿಗಳಿಗೆ ಸೋಂಕು ತಗುಲದ ಹೊರತು ಪುನರಾವರ್ತಿಸಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಒಂದು ಅರ್ಥದಲ್ಲಿ ಇವುಗಳ ಗುಂಪು ಎಂದು ಹೇಳಬಹುದು ನಾವು ಅವುಗಳನ್ನು ಸಂಪೂರ್ಣವಾಗಿ ಜೀವಿಗಳೆಂದು ಕರೆಯಲು ಸಾಧ್ಯವಿಲ್ಲ ಏಕೆಂದರೆ ಅವರು ಇನ್ನೊಂದು ಜೀವಿಗಳ ಮೇಲೆ ಅವಲಂಬಿತರಾಗಬೇಕಾಗಿದೆ ಆದರೆ ಅವುಗಳು ಓಬಿಲಿಗೇಟರೀ ಪ್ಯಾರಾಸೈಟ್ಗಳಾಗಿವೆ ಹಾಗಾದರೆ ಈ ವೀಡಿಯೊದಲ್ಲಿ ನಾವು ಏನು ಕಲಿತಿದ್ದೇವೆ ಪ್ರೊಕಾರ್ಯೋಟ್ಗಳು ಯಾವುವು ಎಂಬುದರ ಕುರಿತು ನಾವು ಮಾತನಾಡಿದ್ದೇವೆ ಮತ್ತು ಅವುಗಳು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಪರಮಾಣು ರಚನೆಯನ್ನು ಹೊಂದಿಲ್ಲ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಪ್ರೊಕಾರ್ಯೋಟ್ಗಳು ಜೀವಿಗಳ ಗುಂಪಾಗಿದ್ದು ಅಲ್ಲಿ ಪರಮಾಣು ಮೆಟೀರಿಯಲ್ ಅಥವಾ ನೀವು ಜೆನೆಟಿಕ್ ಮೆಟೀರಿಯಲ್ ಎಂದು ಕರೆಯುವುದನ್ನು ನ್ಯೂಕ್ಲಿಯಾಯ್ಡ್ ದೇಹವಾಗಿ ಆಯೋಜಿಸಲಾಗಿದೆ ಅದು ಯಾವುದೇ ರೀತಿಯ ಮೆಂಬ್ರೇನ್ನಿಂದ ಆವೃತವಾಗಿಲ್ಲ ಮತ್ತು ಇಡೀ ಜೀವಿ ಸೈಟೋಪ್ಲಾಸಂ ಮತ್ತು ಸೆಲ್ ಮೆಂಬ್ರೇನ್ ಅನ್ನು ಹೊಂದಿರುತ್ತದೆ ಸೆಲ್ ಮೆಂಬ್ರೇನ್ನ ಜೊತೆಗೆ ಪ್ರೊಕಾರ್ಯೋಟ್ಗಳು ಸೆಲ್ ವಾಲ್ ಅನ್ನು ಹೊಂದಿರಬಹುದು ಅಥವಾ ಇಲ್ಲದಿರಬಹುದು ಮತ್ತು ಅವೆಲ್ಲವೂ ಅಸೆಕ್ಷುಯಲ್ ಸಂತಾನೋತ್ಪತ್ತಿ ವಿಧಾನಕ್ಕೆ ಒಳಗಾಗುತ್ತವೆ ಇದಕ್ಕೆ ವ್ಯತಿರಿಕ್ತವಾಗಿ ಸಸ್ಯಗಳು ಪ್ರಾಣಿಗಳು ಫಂಗೈಗಳು ಮತ್ತು ಪ್ರೋಟಿಸ್ಟ್ಗಳನ್ನು ಒಳಗೊಂಡಿರುವ ಹೆಚ್ಚು ಸಂಕೀರ್ಣ ಜೀವಿಗಳು ಎಲ್ಲಾ ಯೂಕ್ಯಾರಿಯೋಟ್ಗಳ ವರ್ಗಕ್ಕೆ ಸೇರಿದ್ದು ಅಲ್ಲಿ ಸಂಪೂರ್ಣ ಜೆನೆಟಿಕ್ ಮೆಟೀರಿಯಲ್ ನ್ಯೂಕ್ಲಿಯಸ್ ಎಂದು ಕರೆಯಲ್ಪಡುವ ವಿಶೇಷ ಮೆಂಬ್ರೇನ್ ಬಂಧಿತ ರಚನೆಯೊಳಗೆ ಉತ್ತಮವಾಗಿ ಸಂಘಟಿತವಾಗಿದೆ ನಾವು ನಮ್ಮ ಮುಂದಿನ ತರಗತಿಯಲ್ಲಿ ಯೂಕ್ಯಾರಿಯೋಟ್ಗಳ ಬಗ್ಗೆ ಮಾತನಾಡುತ್ತೇವೆ ಆದರೆ ಪ್ರೊಕಾರ್ಯೋಟ್ಗಳ ಬಗ್ಗೆ ಮತ್ತು ಪ್ರೊಕಾರ್ಯೋಟ್ಗಳಲ್ಲಿ ಅಸೆಕ್ಷುಯಲ್ ಸಂತಾನೋತ್ಪತ್ತಿ ನಿಜವಾಗಿಯೂ ಹೇಗೆ ಸಂಭವಿಸುತ್ತದೆ ಎಂಬುದರ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ಆಸಕ್ತಿ ಹೊಂದಿರುವವರಿಗೆ 2 ಸಲಹೆ ವೀಡಿಯೊ ಲಿಂಕ್ಗಳ ಮೂಲಕ ಹೋಗಲು ನಾನು ನಿಮಗೆ ಸಲಹೆ ನೀಡುತ್ತೇನೆ ಮತ್ತು ಅದರೊಂದಿಗೆ ನಾವು ಇದನ್ನು ತೀರ್ಮಾನಿಸುತ್ತೇವೆ ವೀಡಿಯೊ ಮತ್ತು ನಾವು ಮುಂದಿನದರಲ್ಲಿ ಮತ್ತೆ ಭೇಟಿಯಾಗುತ್ತೇವೆ ಧನ್ಯವಾದಗಳು